ಉಪನ್ಯಾಸ ಇಪ್ಪತ್ತಕ್ಕೆ ಸುಸ್ವಾಗತ ಇದು ಜೈವಿಕರಿಯಾಕ್ಟರ್ ಗಳ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿದೆ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ಜೈವಿಕರಿಯಾಕ್ಟರ್ ಗಳಲ್ಲಿ ಕೋಶ ಮಟ್ಟದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಕೆಲವು ಒಳನೋಟಗಳನ್ನು ಪಡೆಯುವ ಸಾಧನವಾಗಿ ನಾವು ಬಯೊರಿಯಾಕ್ಶನ್ ಸ್ಟಾಯ್ಕಿಯೋಮೆಟ್ರಿ ಯನ್ನು ನೋಡಿದ್ದೇವೆ ಜೈವಿಕರಿಯಾಕ್ಟರ್ ನಲ್ಲಿನ ಜೀವಕೋಶಗಳು ನಿಜವಾದ ಕಾರ್ಖಾನೆಗಳಾಗಿವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಅಭ್ಯಾಸದ ಸಮಸ್ಯೆಯನ್ನು ಪರಿಹರಿಸಿದ್ದೇವೆ ಈಗ ಮಾಡ್ಯೂಲ್ ಐದರ ಬಗ್ಗೆ ತಿಳಿಯಲು ಮುಂದುವರಿಸೋಣ ನಾವು ಕೋಶಗಳ ಕಿಟಕಿಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸೋಣ ಈಗ ನಾವು ಅದನ್ನು ಮೊದಲು ಕಪ್ಪು ಪೆಟ್ಟಿಗೆ ಕೋಶ ಎಂದು ಪರಿಗಣಿಸುತ್ತೇವೆ ಮತ್ತು ನಂತರ ನಾವು ಕಿಟಕಿಗಳನ್ನು ತೆರೆದು ಕೋಶದ ಒಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಕಿಟಕಿಗಳ ಮೂಲಕ ನೋಡುತ್ತೇವೆ ಆದ್ದರಿಂದ ಕೋಶಕ್ಕೆ ಕಿಟಕಿಗಳು ಜೀವಕೋಶದ ಸೆಲ್ಯುಲಾರ್ ಸ್ಥಿತಿಯ ಸೂಚಕಗಳು ಅಥವಾ ಜೀವಕೋಶದ ಚಯಾಪಚಯ ಸ್ಥಿತಿಯ ಸೂಚಕಗಳು ಈ ಪದಗಳು ಸೆಲ್ಯುಲಾರ್ ಸ್ಥಿತಿ ಚಯಾಪಚಯ ಸ್ಥಿತಿ ಶಕ್ತಿಯ ಸ್ಥಿತಿ ರೆಡಾಕ್ಸ್ ಸ್ಥಿತಿ ಮತ್ತು ಹೀಗೆ ಇವು ಒಂದು ರೀತಿಯ ಮೃದು ಪದಗಳಾಗಿವೆ ನಿಮಗೆ ಗೊತ್ತಿರುವ ಹಾಗೆ ನೀವು ಮಾಡಬೇಕಾಗಿರುವುದು ನೀವು ಅವುಗಳನ್ನು ತುಂಬಾ ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳಬಾರದು ಇವುಗಳು ಏನಾಗಬಹುದು ಎಂಬುದರ ರೀತಿಯ ಸೂಚನೆಗಳು ಮತ್ತು ಇವುಗಳು ಸಾಮಾನ್ಯ ಪದಗಳಾಗಿವೆ ಅವು ಸಹಜವಾಗಿ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ಆದರೆ ಅವು ಉಪಯುಕ್ತವಾಗಿವೆ ಸೆಲ್ಯುಲಾರ್ ರೆಡಾಕ್ಸ್ ಸ್ಥಿತಿ ಪ್ರಸಿದ್ಧ ಸೂಚಕವಾಗಿದೆ ಮತ್ತು ಸೆಲ್ಯುಲಾರ್ ಶಕ್ತಿಯ ಸ್ಥಿತಿ ಸೆಲ್ಯುಲಾರ್ ನ ಮತ್ತೊಂದು ಪ್ರಸಿದ್ಧ ಸೂಚಕವಾಗಿದೆ ಅಥವಾ ಜೀವಕೋಶಗಳ ಚಯಾಪಚಯ ಸ್ಥಿತಿಯ ಸೂಚಕವಾಗಿದೆ ಸೆಲ್ಯುಲಾರ್ ರೆಡಾಕ್ಸ್ ಸ್ಥಿತಿಯನ್ನು ಸಾಮಾನ್ಯವಾಗಿ ಎನ್ಎಡಿಎಚ್ ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೊಟೈಡ್ ಮತ್ತು ಅದರ ಹೈಡ್ರೋಜನೀಕರಿಸಿದ ರೂಪದಿಂದ ಪಡೆಯಲಾಗಿದೆ ಈ ಪರಿವರ್ತನೆಯು ವಿವಿಧ ಚಯಾಪಚಯ ಕ್ರಿಯೆಗಳಲ್ಲಿ ನಡೆಯುತ್ತದೆ ಅಥವಾ ಕೋಶದಲ್ಲಿನ ವಿವಿಧ ಚಯಾಪಚಯ ಕ್ರಿಯೆಗಳೊಂದಿಗೆ ಇರುತ್ತದೆ NADH↔NADH ಆದ್ದರಿಂದ ಇದು ರೆಡ್ಯೂಸಿಂಗ್ ಶಕ್ತಿಯನ್ನು ಹೊಂದಿದೆ ಇದನ್ನು ಕೋಶದಲ್ಲಿನ ಹಲವು ವಿಭಿನ್ನ ಪ್ರಮುಖ ಕಾರ್ಯಗಳಿಗಾಗಿ ಮುಂದೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಅದನ್ನು ನೋಡುವ ವಿಧಾನಗಳಲ್ಲಿ ಒಂದಾದ ರೆಡಾಕ್ಸ್ ಅನುಪಾತವನ್ನು ಹೀಗೆ ನೀಡಬಹುದು redoxratioNADHNADNADH or NADHFAD ಜೀವಕೋಶದ ಸಾಂದ್ರತೆಯನ್ನು ಕಂಡುಹಿಡಿಯಲು ಎನ್ಎಡಿಎಚ್ ಪ್ರತಿದೀಪಕವನ್ನು ಬಳಸಬಹುದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಏಕೆಂದರೆ ಎನ್ಎಡಿಎಚ್ ಪ್ರತಿದೀಪಕದ ತೀವ್ರತೆಯನ್ನು ಕೋಶ ಸಾಂದ್ರತೆಗೆ ನೇರವಾಗಿ ಜೋಡಿಸಬಹುದು ಇಲ್ಲಿ ಇದು ರೆಡಾಕ್ಸ್ ಅನುಪಾತ ಎನ್ಎಡಿಎಚ್ ಅನ್ನು ಒಟ್ಟು ಎನ್ಎಡಿಎಚ್ ಪೂಲ್ನಿಂದ ಭಾಗಿಸಲಾಗಿದೆ ಇದು ಎನ್ಎಡಿ ಪ್ಲಸ್ ಮತ್ತು ಎನ್ಎಡಿಎಚ್ ಅನ್ನು ಹೊಂದಿರುತ್ತದೆ ಇದು ರೆಡಾಕ್ಸ್ ಅನುಪಾತ ಅಂತೆಯೇ ಅಥವಾ ಕೆಲವು ಸಂದರ್ಭಗಳಲ್ಲಿ ಅಂತಹ ಮತ್ತೊಂದು ಪ್ರಮುಖ ಅಣುವಾದ ಫ್ಲೇವಿನ್ ಅಡೆನೈನ್ ಡೈನ್ಯೂಕ್ಲಿಯೊಟೈಡ್ ಗೆ ಎನ್ಎಡಿಎಚ್ ಅನುಪಾತವನ್ನು ಸಹ ರೆಡಾಕ್ಸ್ ಅನುಪಾತವೆಂದು ಪರಿಗಣಿಸಲಾಗುತ್ತದೆ ಶಕ್ತಿಯ ಸ್ಥಿತಿಗಾಗಿ ಇದು ಸ್ವಲ್ಪಮಟ್ಟಿಗೆ ಸ್ವಲ್ಪ ಹೆಚ್ಚು ನೇರವಾಗಿರುತ್ತದೆ ಎಟಿಪಿ ಅಡೆನೊಸಿನ್ ಟ್ರೈಫಾಸ್ಫೇಟ್ ಕೋಶದ ಶಕ್ತಿಯ ಕರೆನ್ಸಿ ಯನ್ನು ಅಡೆನೊಸಿನ್ ಡೈಫಾಸ್ಫೇಟ್ನ ಫಾಸ್ಫೊರಿಲೇಷನ್ ಮೂಲಕ ತಯಾರಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಎಟಿಪಿ ಮತ್ತು ಎಟಿಪಿ ಪ್ಲಸ್ ಎಡಿಪಿ ಪೂಲ್ ಅನುಪಾತಕ್ಕೆ ಕೆಲವೊಮ್ಮೆ ಎಎಂಪಿ ಅನ್ನು ಸಹ ಇಲ್ಲಿ ಸೇರಿಸಲಾಗುತ್ತದೆ ಆದರೆ ಈ ಎರಡನ್ನು ಮಾತ್ರ ಇಲ್ಲಿ ನೋಡೋಣ ಸೆಲ್ಯುಲಾರ್ ಶಕ್ತಿಯ ಸ್ಥಿತಿಯನ್ನು ಸೂಚಿಸಲು ಎಟಿಪಿ ಜೊತೆಗೆ ಎಡಿಪಿ ಅನ್ನು ಭಾಗಿಸಲಾಗಿದೆ ADPPi↔ATP ATPATPADP or ATPADP ಆದ್ದರಿಂದ ಇವುಗಳ ಮೇಲೆ ಸಾಕಷ್ಟು ಅಳತೆಗಳನ್ನು ಮಾಡಲಾಗುತ್ತದೆ ಜೀವಕೋಶಗಳೊಳಗಿನ ಘಟನೆಗಳಿಗೆ ಪರಸ್ಪರ ಸಂಬಂಧವಿದೆ ಜೈವಿಕರಿಯಾಕ್ಟರ್ ದೃಷ್ಟಿಕೋನದಿಂದ ಮುಖ್ಯವಾದುದಕ್ಕೆ ಸಂಬಂಧಿಸಿದ ಪರಸ್ಪರ ಸಂಬಂಧಗಳು ಮತ್ತು ಪ್ರಯತ್ನಗಳು ನಡೆಯುತ್ತವೆ ಇದರಿಂದಾಗಿ ಈ ಸೂಚಕಗಳು ಒಂದು ನಿರ್ದಿಷ್ಟ ಶೈಲಿಯಲ್ಲಿ ವೈವಿಧ್ಯಮಯವಾಗಿರುತ್ತವೆ ಅಥವಾ ಜೈವಿಕರಿಯಾಕ್ಟರ್ ನಲ್ಲಿನ ಕೋಶಗಳಿಂದ ಅಪೇಕ್ಷಿತ ಕಾರ್ಯಕ್ಷಮತೆಯನ್ನು ಸಾಧಿಸಲು ನಿರ್ದಿಷ್ಟವಾಗಿ ತಿಳಿದಿರುವ ಮೌಲ್ಯದಲ್ಲಿ ಸ್ಥಿರವಾಗಿರುತ್ತವೆ ಆದ್ದರಿಂದ ಸೆಲ್ಯುಲಾರ್ ಸ್ಥಿತಿ ಸೆಲ್ಯುಲಾರ್ ಮಟ್ಟದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಇನ್ನೊಂದು ಹೆಜ್ಜೆ ಇದು ಕೆಲವೊಮ್ಮೆ ಎಡಿಪಿ ಯಿಂದ ಎಟಿಪಿ ಅನ್ನು ಸಹ ಸೆಲ್ಯುಲಾರ್ ಶಕ್ತಿಯ ಸ್ಥಿತಿ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ವ್ಯಾಖ್ಯಾನಿಸಲು ವಿವಿಧ ಮಾರ್ಗಗಳಿವೆ ಮತ್ತು ಅವುಗಳಲ್ಲಿ ಒಂದನ್ನು ನಾನು ನಿಮಗೆ ನೀಡಿದ್ದೇನೆ ಒಬ್ಬರು ಅರ್ಥಮಾಡಿಕೊಳ್ಳಬೇಕಾದ ಅಂಶವೆಂದರೆ ಅನೇಕ ಚಯಾಪಚಯ ಪ್ರಕ್ರಿಯೆಗಳು ಮೇಲಿನವುಗಳಿಗೆ ಕೊಡುಗೆ ನೀಡುತ್ತವೆ ಆದ್ದರಿಂದ ಇದು ಒಂದರಿಂದ ಒಂದು ರೀತಿಯ ಸಂಬಂಧವಲ್ಲ ಆದ್ದರಿಂದ ಅನೇಕ ವಿಷಯಗಳು ರೆಡಾಕ್ಸ್ ಸ್ಥಿತಿಗೆ ಕೊಡುಗೆ ನೀಡುತ್ತವೆ ಆದ್ದರಿಂದ ಅನೇಕ ವಿಷಯಗಳು ಶಕ್ತಿಯ ಸ್ಥಿತಿಗೆ ಕೊಡುಗೆ ನೀಡುತ್ತವೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿದಿರುವ ವ್ಯಾಖ್ಯಾನವನ್ನು ಹೊಂದಿರಬೇಕು ಇದನ್ನು ಆ ರೀತಿಯ ಅಸ್ಪಷ್ಟ ಶೈಲಿಯಲ್ಲಿ ವ್ಯಾಖ್ಯಾನಿಸುವ ಅಗತ್ಯವಿದೆ ಇದು ಹೆಚ್ಚು ಸೂಚಕವಾಗಿದೆ ನಿಮ್ಮ ಟಿಪ್ಪಣಿಗಳಲ್ಲಿ ನೀಡಲಾಗಿರುವ ಈ ಸಂಶೋಧನಾ ಪತ್ರಿಕೆಯನ್ನು ನೀವು ಓದಲು ಬಯಸಬಹುದು ಸ್ಕೀಪರ್ ಟಿಎಚ್ ಗೆಬೌರ್ ಎ ಶುಗರ್ಲ್ ಕೆ ಮಾನಿಟರಿಂಗ್ ಎನ್ಎಡಿಎಚ್ ಡೆಪೆಂಡೆಂಟ್ ಕಲ್ಚರ್ ಫ್ಲೋರೆಸೆನ್ಸ್ ಡ್ಯೂರಿಂಗ್ ದಿ ಕಲ್ಟಿವೇಷನ್ ಆನ್ ಎಸ್ಚೆರಿಚಿಯಾ ಕೋಲಿ ಕೆಮ್ 34 ಬಿ 7 ಬಿ 12 ಇದು ಮೂವತ್ತನೇ ಸಂಖ್ಯೆ ಎನ್ಎಡಿಎಚ್ ಕಲ್ಚರ್ ಪ್ರತಿದೀಪಕ ಲೇಖಕರು ಸ್ಕೀಪರ್ ಗೆಬೌರ್ ಮತ್ತು ಶುಗರ್ಲ್ ಇದು ಎನ್ಎಡಿಎಚ್ ಕಲ್ಚರ್ ಫ್ಲೋರೊಸೆನ್ಸ್ ನ ಸಂಶೋಧನಾ ಪ್ರಬಂಧವಾಗಿದೆ ಸಂಶೋಧನಾ ಪ್ರಬಂಧದ ಶೀರ್ಷಿಕೆಯು ಇ coli ಯ ಮೇಲೆ ಕಲ್ಚರ್ ಮಾಡುವಾಗ ಎನ್ಎಡಿಎಚ್ ಅವಲಂಬಿತ ಕಲ್ಚರ್ ಪ್ರತಿದೀಪಕತೆಯನ್ನು ಕಂಡುಹಿಡಿಯುವುದು ಆಗಿದೆ ಇದನ್ನು 1987 ರಲ್ಲಿ ಕೆಮಿಕಲ್ ಎಂಜಿನಿಯರಿಂಗ್ ಜರ್ನಲ್ ನಲ್ಲಿ ಪ್ರಕಟಿಸಲಾಯಿತು ಇದು ನಿಮಗೆ ಕಲ್ಚರ್ ಶಕ್ತಿಯ ಸ್ಥಿತಿಗೆ ಸಂಬಂಧವನ್ನು ನೀಡುತ್ತದೆ ನನ್ನ ಬಳಿ ಇಲ್ಲಿ ಸಂಶೋಧನಾ ಪ್ರಬಂಧವಿದೆ ಮತ್ತು ಇದನ್ನು ಶಕ್ತಿಯೊಂದಿಗೆ ಎನ್ಎಡಿಎಚ್ ಸ್ಥಿತಿಯೊಂದಿಗೆ ಹೇಗೆ ಮಾಡಲಾಗಿದೆಯೆಂದು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಅಬ್ಸ್ಟ್ರಾಕ್ಟ್ ಅನ್ನು ಬಹಳ ಸಂಕ್ಷಿಪ್ತವಾಗಿ ಈಗ ಓದಿದರೆ ನಮಗೆ ತಿಳಿಯುವುದು ಯಾವುದೆಂದರೆ ವಿವಿಧ ಇ coli ಕಲ್ಟಿವೇಶನ್ ಪ್ರಕ್ರಿಯೆಗಳು ಬ್ಯಾಚ್ ಮತ್ತು ಕಾಂಟಿನಿಯೋಸ್ ಕಲ್ಟಿವೇಶನ್ ಕಲಕಿದ ಟ್ಯಾಂಕ್ ರಿಯಾಕ್ಟರ್ ಗಳು ಅಥವಾ ಬಬಲ್ ಕಾಲಮ್ ರಿಯಾಕ್ಟರ್ ಗಳಲ್ಲಿ ಎನ್ಎಡಿಎಚ್ ಅವಲಂಬಿತ ಕಲ್ಚರ್ ಪ್ರತಿದೀಪಕತೆಯನ್ನು ಕಂಡುಹಿಡಿಯಲಾಗಿದೆ ಜೆನೆಟಿಕಲಿ ಮಾರ್ಪಡಿಸಿದ ಇ coli ಸೇರಿದಂತೆ ವಿವಿಧ ಇ coli ಯ ತಳಿಗಳನ್ನು ಬಳಸಲಾಯಿತು ಪ್ರತಿದೀಪಕ ಸಂಕೇತದ ಮಾಪನವು ಕೆಲವು ಪರಿಸ್ಥಿತಿಗಳಲ್ಲಿ ಜೀವರಾಶಿಯನ್ನು ಅಂದಾಜು ಮಾಡಲು ಅನುಮತಿಸುತ್ತದೆ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಜೀವಕೋಶಗಳ ಚಯಾಪಚಯ ಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯಲು ಕಲ್ಚರ್ ಪ್ರತಿದೀಪಕದ ಮೇಲ್ವಿಚಾರಣೆ ಉಪಯುಕ್ತವಾಗಿದೆ ವಿಭಿನ್ನ ತಲಾಧಾರಗಳು ಗ್ಲೂಕೋಸ್ ಮತ್ತು ಆಮ್ಲಜನಕದ ಮೇಲೆ ಕೋಶಗಳ ಪರಿಣಾಮವನ್ನು ಅಧ್ಯಯನ ಮಾಡಲಾಗಿದೆ ಮಾಪನಗಳನ್ನು ಸಂಶ್ಲೇಷಿತ ಮತ್ತು ಸಂಕೀರ್ಣ ಮಾಧ್ಯಮದಲ್ಲಿ ನಡೆಸಲಾಗಿದೆ ಮತ್ತು ಪ್ರತಿ ಮಾಧ್ಯಮದ ಸಂಯೋಜನೆಯ ಪ್ರಭಾವವನ್ನು ತನಿಖೆ ಮಾಡಲಾಗಿದೆ ಮೈಕ್ರೊಫ್ಲೋರಿಮೀಟರ್ ಅನ್ನು ಕಲ್ಟಿವೇಶನ್ ನಿಯಂತ್ರಣಕ್ಕಾಗಿ ವಾಡಿಕೆಯ ಸಂವೇದಕವಾಗಿ ಬಳಸಲಾಗಿದೆ ಮತ್ತು ಕೋಶಗಳ ಸ್ಥಿತಿಯ ಬಗ್ಗೆ ಒಳನೋಟವನ್ನು ಒದಗಿಸಿದೆ ನಾನು ಗಮನಸೆಳೆಯಲು ಬಯಸುವುದು ಏನೆಂದರೆ ಈ ಚಿತ್ರವು ಜೀವರಾಶಿ ಮತ್ತು ಸಮಯದ ಚಿತ್ರವಾಗಿದೆ ಬಿಂದುಗಳು ಪ್ರಾಯೋಗಿಕ ಬಿಂದುಗಳಾಗಿವೆ ಮತ್ತು ರೇಖೆಯನ್ನು ಕಲ್ಚರ್ ಪ್ರತಿದೀಪಕದಿಂದ ನೀಡಲಾಗುತ್ತದೆ ನೀವು ಬಹಳ ಒಳ್ಳೆಯ ಸಂಬಂಧವನ್ನು ನೋಡುತ್ತೀರಿ ಇದು ಜೀವಕೋಶದ ಸಾಂದ್ರತೆಯ ಅಳತೆಯಾಗಿದೆ ಎಂಬುದನ್ನ ನಾವು ಮಾತನಾಡಿದ್ದೇವೆ ಇದು ಜೀವರಾಶಿಯಾಗಿದೆ ಅಥವಾ ಎರಡು ವಿಧಾನಗಳಿಂದ ಪ್ರತಿ ಲೀಟರ್ ಗೆ ಪ್ರತಿ ಗ್ರಾಂ ನಲ್ಲಿ ಜೀವಕೋಶದ ಸಾಂದ್ರತೆ ಒಂದು ಸಾಂಪ್ರದಾಯಿಕ ಗ್ರಾಂ ಒಡಿ ವಿಧಾನದಿಂದ ಮತ್ತು ಇನ್ನೊಂದು ಕಲ್ಚರ್ ಪ್ರತಿದೀಪಕ ವಿಧಾನದಿಂದ ಅಳತೆ ಮಾಡುವುದು ಆಗಿದೆ ಇದು ಅನೇಕ ಸಂದರ್ಭಗಳಲ್ಲಿ ಒಪ್ಪುತ್ತದೆ ಇದು ಬಬಲ್ ಕಾಲಮ್ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಒಪ್ಪುವುದಿಲ್ಲ ಇದು ಕಲಕಿದ ರಿಯಾಕ್ಟರ್ ಆಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಬಬಲ್ ಕಾಲಂ ನಲ್ಲಿ ಹಸ್ತಕ್ಷೇಪಗಳಿವೆ ಎಂದು ತೋರುತ್ತದೆ ಇದು ಈ ಎರಡರ ನಡುವಿನ ವ್ಯತ್ಯಾಸಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಬಬಲ್ ಕಾಲಂ ನಲ್ಲಿ ಕಲ್ಚರ್ ಪ್ರತಿದೀಪಕತೆಯನ್ನು ಬಳಸುವಾಗ ನಾವು ಜಾಗರೂಕರಾಗಿರಬೇಕು ಏಕೆಂದರೆ ಗುಳ್ಳೆಗಳು ಮಧ್ಯಪ್ರವೇಶಿಸುತ್ತವೆ ನಂತರ ಈ ಸಂಶೋಧನಾ ಲೇಖನದ ಮೇಲೆ ಇನ್ನೊಂದು ವಿಷಯವನ್ನು ನಾನು ಗಮನ ಸೆಳೆಯಲು ಬಯಸುತ್ತೀನಿ ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡುತ್ತಿದ್ದೀರಿ ಈ ಚಿತ್ರವು ಕಲ್ಚರ್ ಪ್ರತಿದೀಪಕ ಮತ್ತು ಸಮಯವನ್ನು ತೋರಿಸುತ್ತದೆ ಆಮ್ಲಜನಕವನ್ನು ಬಳಸಿದಾಗ ಪ್ರತಿದೀಪಕವು ಒಂದು ನಿರ್ದಿಷ್ಟ ಮಟ್ಟದಾಗಿದ್ದು ಆಮ್ಲಜನಕ ಮತ್ತು ಗಾಳಿಯನ್ನು ಬಳಸಿದಾಗ ಇದು ಏನು ಹೇಳುತ್ತದೆ ಎಂಬುದನ್ನು ನಾವು ಓದೋಣ ಅದು ಅಪ್ರಸ್ತುತವಾಗುತ್ತದೆ ನೀವು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಕಲ್ಚರ್ ಪ್ರತಿದೀಪಕತೆಯನ್ನು ಹೊಂದಿದ್ದೀರಿ ಸಾರಜನಕವನ್ನು ಪರಿಚಯಿಸಿದಾಗ ಕೆಲವೇ ಸೆಕೆಂಡುಗಳಲ್ಲಿ ಕಲ್ಚರ್ ಪ್ರತಿದೀಪಕತೆಯು ಹೆಚ್ಚಾಗುತ್ತದೆ ಆಮ್ಲಜನಕರಹಿತ ಸ್ಥಿತಿ ಹೆಚ್ಚಾಗುತ್ತದೆ ನೀವು ಸಾರಜನಕವನ್ನು ಬಳಸಿದಾಗ ಜೀವಕೋಶಗಳು ಆಮ್ಲಜನಕರಹಿತವಾಗುತ್ತವೆ ಏಕೆಂದರೆ ಆಮ್ಲಜನಕವು ಅಂತಿಮ ಎಲೆಕ್ಟ್ರಾನ್ ಸ್ವೀಕರಿಸುವುದಕ್ಕೆ ಲಭ್ಯವಿರುವುದಿಲ್ಲ ಆದ್ದರಿಂದ ಆಮ್ಲಜನಕರಹಿತ ಸ್ಥಿತಿಯಲ್ಲಿರುವ ಕಲ್ಚರ್ ಪ್ರತಿದೀಪಕವು ಏರೋಬಿಕ್ ಸ್ಥಿತಿಯೊಂದಿಗಿನ ಕಲ್ಚರ್ ಪ್ರತಿದೀಪಕಕ್ಕಿಂತ ಹೆಚ್ಚಿನದಾಗಿದೆ ಏಕೆಂದರೆ ನೀವು ಎನ್ಎಡಿಎಚ್ ಹೆಚ್ಚು ರೂಪುಗೊಳ್ಳುವುದನ್ನು ಕಾಣಬಹುದು ಆದ್ದರಿಂದ ಇದು ಜೀವಕೋಶಗಳ ಏರೋಬಿಕ್ ಸ್ಥಿತಿಯನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಆಮ್ಲಜನಕವನ್ನು ಮತ್ತೆ ಆನ್ ಮಾಡಿದಾಗ ಅಥವಾ ಗಾಳಿಯನ್ನು ಮತ್ತೆ ಆನ್ ಮಾಡಿದಾಗ ಅದು ಮತ್ತೆ ಅದರ ಮೂಲ ಮಟ್ಟಕ್ಕೆ ಬರುತ್ತದೆ ಆದ್ದರಿಂದ ಕಲ್ಚರ್ ಪ್ರತಿದೀಪಕತೆಯನ್ನು ಅಳೆಯುವ ಮೂಲಕ ಕೋಶದೊಳಗೆ ಏನು ನಡೆಯುತ್ತಿದೆ ಎಂಬುದರ ಉತ್ತಮ ಸೂಚನೆಯಾಗಿದೆ ನಿಮಗೆ ಆಸಕ್ತಿ ಇದ್ದರೆ ಈ ಸಂಶೋಧನಾ ಲೇಖನವನ್ನು ನೀವು ಓದಬಹುದು ನಾನು ಈ ಉಪನ್ಯಾಸದ ಉದ್ದೇಶಗಳಿಗಾಗಿ ಇದು ಸಾಕಷ್ಟು ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅದು ಕಲ್ಚರ್ ಪ್ರತಿದೀಪಕತೆಯನ್ನು ಬಳಸುವಂತಹುದು ಈಗ ಸ್ವಲ್ಪ ಸಮಯದ ಹಿಂದೆ ಮಾಡಿದ ನಮ್ಮ ಕೆಲವು ಸಂಶೋಧನಾ ಕೆಲಸದ ಬಗ್ಗೆ ಮಾತನಾಡೋಣ ಆದರೆ ಇದು ಇದೇ ವಿಷಯವಾಗಿದೆ ಇದು ಅಂತರ್ಜೀವಕೋಶದ ಪಿಹೆಚ್ ನ ಮಾಪನವಾಗಿದೆ ಇದು ಕೋಶಗಳೊಳಗಿನ ಪಿಹೆಚ್ ಆಗಿದೆ ಎಂದು ನಿಮಗೆ ತಿಳಿದಿದೆ ಇದು ಮಾಧ್ಯಮದ ಪಿಎಚ್ ನಿಂದ ಭಿನ್ನವಾಗಿದೆ ಆಸಿಡ್ ಬೇಸ್ ಸೇರ್ಪಡೆಗಳ ಕಾರಣದಿಂದಾಗಿ ಮಾಧ್ಯಮದ ಪಿಹೆಚ್ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ ಮತ್ತು ನಾವು ಹೇಳಿರುವ ಹಾಗೆ ಪಿಹೆಚ್ ಅನ್ನು ಅತ್ಯುತ್ತಮ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಗಾಗಿ ಗರಿಷ್ಠ ಮೌಲ್ಯದಲ್ಲಿ ನಿಯಂತ್ರಿಸಬೇಕಾಗಿದೆ ಮತ್ತು ಹಾಗು ಇತ್ಯಾದಿ ನಾವು ಜೀವಕೋಶಗಳೊಳಗಿನ ಪಿಹೆಚ್ ಬಗ್ಗೆ ಅಂದರೆ ಅಂತರ್ಜೀವಕೋಶದ ಪಿಹೆಚ್ ಬಗ್ಗೆ ಮಾತನಾಡುತ್ತಿದ್ದೇವೆ ಈಗ ಜೀವಕೋಶಗಳೊಳಗಿನ ಪಿಹೆಚ್ ಜೀವಕೋಶಗಳ ಶಕ್ತಿಯ ಸ್ಥಿತಿಗೆ ಸ್ವಲ್ಪಮಟ್ಟಿಗೆ ಸಂಬಂಧಿಸಿದೆ ಏಕೆಂದರೆ ಮಿಚೆಲ್ನ Mitchell's ಕಲ್ಪನೆ ಎಂಬುದೊಂದಿದೆ ವಾಸ್ತವವಾಗಿ ಈ ಕಲ್ಪನೆಗಾಗಿ ಪೀಟರ್ ಮಿಚೆಲ್ ನೊಬೆಲ್ ಪ್ರಶಸ್ತಿ ಪಡೆದರು ಇದು ಮೂಲಭೂತವಾಗಿ ಏನನ್ನು ಹೇಳುತ್ತದೆ ಎಂದರೆ ಮೆಂಬರೇನ್ ಅಖಂಡ ಮೆಂಬರೇನ್ ಯಾದ್ಯಂತದ ಹೈಡ್ರೋಜನ್ ಅಯಾನ್ ಗ್ರೇಡಿಯಂಟ್ ಎಡಿಪಿ ಯಿಂದ ಎಟಿಪಿ ರಚನೆಗೆ ಶಕ್ತಿಯನ್ನು ಒದಗಿಸುತ್ತದೆ ಎಂಬುದಾಗಿದೆ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾವು ಜೀವಕೋಶದ ಶಕ್ತಿಯ ಸ್ಥಿತಿಯನ್ನು ಅಂತರ್ಜೀವಕೋಶದ ಪಿಹೆಚ್ ಮಟ್ಟಕ್ಕೆ ಜೋಡಿಸಬಹುದು ಜೀವಕೋಶದ ಒಳಗೆ ಮತ್ತು ಇನ್ನಿತರ ಮೂಲಕ ಪಿಹೆಚ್ ಅನ್ನು ಅವುಗಳ ಪ್ರತಿದೀಪಕ ಮೂಲಕ ಸೂಚಿಸುವ ಕೆಲವು ಪ್ರತಿದೀಪಕ ಬಣ್ಣಗಳಿವೆ ಆದರೆ ನಾವು ಅವುಗಳನ್ನು ನಿಜವಾಗಿಯೂ ಬಳಸಲಾಗಲಿಲ್ಲ ಏಕೆಂದರೆ ಆ ಬಣ್ಣಗಳು ಸೋರಿಕೆಯಾಗಿದ್ದವು BCECF AM ಅಂತಹ ಒಂದು ಬಣ್ಣ ಆಗಿದೆ ವಿವರವಾಗಿ ನೋಡೋದಾದ್ರೆ ಅದು ಕೆಲವರಿಗೆ ಆಸಕ್ತಿಯಾಗಿರಬಹುದು ಆದ್ದರಿಂದಲೇ ನಾನು ಅದನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸುತ್ತಿದ್ದೇನೆ ಈ ಬಣ್ಣಗಳು ಸೋರಿಕೆಯಾಗಬಹುದು ಆದ್ದರಿಂದ ನಾವು 9 ಅಮೈನೊಆಕ್ರಿಡಿನ್ ಎಂಬ ಬಣ್ಣವನ್ನು ಬಳಸಿದ್ದೇವೆ ಇದು ದುರ್ಬಲವಾದ ಬೇಸ್ ಆಗಿದ್ದು ಇದರ ವಿತರಣೆಯು ಬಾಹ್ಯಕೋಶ ಮತ್ತು ಅಂತರ್ಜೀವಕೋಶದ ಪಿಹೆಚ್ ನಡುವಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಬ್ಯಾಕ್ಟೀರಿಯಾ ಮತ್ತು ಮುಂತಾದ ಕೆಳವರ್ಗದ ಜೀವಿಗಳಲ್ಲಿ ಪ್ಲಾಸ್ಮಾ ಮೆಂಬರೇನ್ ಯಾದ್ಯಂತ ನಡೆಯುವ ಪ್ರಕ್ರಿಯೆಗಳಿವೆ ಆದ್ದರಿಂದ ಅದನ್ನೇ ನಾವು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂದರೆ ನಾವು ಆನ್ಲೈನ್ ನಲ್ಲಿ ಅಂತರ್ಜೀವಕೋಶದ ಪಿಹೆಚ್ ಅಳತೆಯ ವಿಧಾನವನ್ನು ನಿರಂತರವಾಗಿ ಜೈವಿಕರಿಯಾಕ್ಟರ್ ನಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಂತರ ವಿಭಿನ್ನ ಅಂತರ್ಜೀವಕೋಶದ ಪಿಹೆಚ್ ಮಟ್ಟವನ್ನು ಅಧ್ಯಯನ ಮಾಡಿದ ನಂತರ ಶಕ್ತಿಯ ಸ್ಥಿತಿಯ ಸೂಚಕವಾದ ನಿರ್ದಿಷ್ಟ ಅಂತರ್ಜೀವಕೋಶದ ಪಿಹೆಚ್ ನಲ್ಲಿ ಕೋಶಗಳನ್ನು ಬೆಳೆಯಲು ನಾವು ಅಂತರ್ಜೀವಕೋಶದ ಪಿಹೆಚ್ ಅನ್ನು ಬಳಸಿದ್ದೇವೆ ಕೋಶದಲ್ಲಿನ ವಿಭಿನ್ನ ಚಯಾಪಚಯ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಮಾಡಿದ್ದು ಏನೆಂದರೆ ನಾವು ಫ್ಲೋರೊಸೆನ್ಸ್ ಮೂಲಕ ಅಂತರ್ಜೀವಕೋಶದ ಪಿಹೆಚ್ ಅನ್ನು ಅಳೆದು ಮತ್ತು ಗ್ಲೂಕೋಸ್ ಸೇರ್ಪಡೆ ಅಂದರೆ ತಲಾಧಾರದ ಸೇರ್ಪಡೆಯು ಅಂತರ್ಜೀವಕೋಶದ ಪಿಹೆಚ್ ಅನ್ನು ಮಾರ್ಪಡಿಸಬಹುದು ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಗ್ಲೂಕೋಸ್ ಸೇರ್ಪಡೆ ಮಾಡಲಾಯಿತು ಆದ್ದರಿಂದ ಅಂತರ್ಜೀವಕೋಶದ ಪಿಹೆಚ್ ಅನ್ನು ಮೂಲ ಮಟ್ಟಕ್ಕೆ ಹೋಲಿಸಿದರೆ ಒಂದು ನಿರ್ದಿಷ್ಟ ಉನ್ನತ ಮಟ್ಟಕ್ಕೆ ನಿರ್ವಹಿಸಲಾಗಿದೆ ಕ್ಷಮಿಸಿ ಹೆಚ್ಚಿನ ಶಕ್ತಿಯ ಮಟ್ಟಕ್ಕೆ ಮತ್ತು ನಾವು ಅದನ್ನು ಮಾಡಿದಾಗ ಆಮ್ಲಜನಕರಹಿತ ಉತ್ಪನ್ನ ರಚನೆಯನ್ನು ನಾವು ಸುಮಾರು ನಾಲ್ಕು ಪಟ್ಟು ಕಡಿಮೆ ಮಾಡಬಹುದು ಆದ್ದರಿಂದ ಇದು ಆಮ್ಲಜನಕರಹಿತ ಬೆಳವಣಿಗೆಯಾಗಿದ್ದರೆ ಏರೋಬಿಕ್ ಬೆಳವಣಿಗೆಯಲ್ಲಿ ಜೀವಕೋಶದ ಇಳುವರಿ ಫಲಿತಾಂಶಗಳಲ್ಲಿ ಮತ್ತು ಇನ್ನಿತರ ಫಲಿತಾಂಶಗಳು ತುಂಬಾ ಕಡಿಮೆ ಇರುತ್ತದೆ ಆದ್ದರಿಂದ ನಾವು ಅದನ್ನು ಹೆಚ್ಚು ಉತ್ತಮವಾಗಿ ಮಾಡಲು ಸಾಧ್ಯವಾಯಿತು ಮತ್ತು ಆಮ್ಲಜನಕರಹಿತ ಉತ್ಪನ್ನದ ಇಳುವರಿಯನ್ನು ನಾವು ಕಡಿಮೆ ಮಾಡಲು ಸಾಧ್ಯವಾಯಿತು ಆದ್ದರಿಂದ ಈ ಕೆಲಸಗಳನ್ನು ಸಹ ಮಾಡಬಹುದು ಅಂತರ್ಜೀವಕೋಶದ ಪಿಹೆಚ್ ನಲ್ಲಿ ಒಂದೆರಡು ಸಂಶೋಧನಾ ಪತ್ರಿಕೆಗಳು ಇವೆ ಇವುಗಳನ್ನು ಇಲ್ಲಿ ನೀಡಲಾಗಿದೆ ಈ ಕೋರ್ಸ್ನ ಪರಿಚಯಾತ್ಮಕ ಸ್ವರೂಪದಿಂದಾಗಿ ನಾನು ಅವುಗಳನ್ನು ಮತ್ತಷ್ಟು ಚರ್ಚಿಸುವುದಿಲ್ಲ ಆದರೆ ನಿಮಗೆ ಆಸಕ್ತಿ ಇದ್ದರೆ ಮೂವತ್ತೊಂದರ ಅಡಿಯಲ್ಲಿ ನೀಡಲಾದ ಈ ಎರಡು ಪತ್ರಿಕೆಗಳನ್ನು ನೀವು ನೋಡಬಹುದು ಮತ್ತು ಅಂತರ್ಜೀವಕೋಶದ ಪಿಹೆಚ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು ನಂತರ ನಾವು ಇಲ್ಲಿಂದ ಮುಂದೆ ಸಾಗೋಣ ಆದ್ದರಿಂದ ನಿಯಂತ್ರಣವನ್ನು ಮೇಲಿನ ರೇಖಾಚಿತ್ರದೊಂದಿಗೆ ವಿವರಿಸಬಹುದು ಪ್ರತಿದೀಪಕ ಬಳಸಿ ಅಂತರ್ಜೀವಕೋಶದ ಪಿಹೆಚ್ ಅನ್ನು ನಿಯಂತ್ರಿಸಲಾಯಿತು ಇದು ಪಿಹೆಚ್ ಪ್ರೋಬ್ ಅಲ್ಲ ಪಿಹೆಚ್ ಪ್ರೋಬ್ ಮಾಧ್ಯಮದ ಪಿಹೆಚ್ ಅನ್ನು ಮಾತ್ರ ಅಳೆಯುತ್ತದೆ ನಂತರ ಅದನ್ನು ರವಾನಿಸಿ ಮತ್ತು ನಿಯಂತ್ರಕವು ಗ್ಲೂಕೋಸ್ ಫೀಡ್ ಅನ್ನು ನಿರ್ಧರಿಸುತ್ತದೆ ಅದು ಆಹಾರವನ್ನು ನೀಡಬೇಕೇ ಅಥವಾ ಗ್ಲೂಕೋಸ್ನ ಫೀಡ್ ಪ್ರಮಾಣ ಅನ್ನು ನಿರ್ಧರಿಸುತ್ತದೆ ಆದ್ದರಿಂದ ಅದು ಅಂತರ್ಜೀವಕೋಶದ ಪಿಹೆಚ್ ಅನ್ನು ಒಂದು ನಿರ್ದಿಷ್ಟ ಸೆಟ್ ಹಂತದಲ್ಲಿ ನಿರ್ವಹಿಸಲು ಆಮ್ಲಜನಕರಹಿತ ಉತ್ಪನ್ನ ರಚನೆಯನ್ನು ಕಡಿಮೆ ಮಾಡಲು ಕುಶಲತೆಯಿಂದ ಕೂಡಿದ ವೇರಿಯೇಬಲ್ ಆಗಿದೆ ಆದ್ದರಿಂದ ಇದು ಇಡೀ ವಿಷಯದ ನಿಯಂತ್ರಣ ಯೋಜನೆ ಸರಿ ಈಗ ನಾವು ಕೋಶದ ಒಳಗೆ ನೋಡುವುದನ್ನು ಪ್ರಾರಂಭಿಸೋಣ ಅಂದರೆ ಕಿಟಕಿಗಳು ಬಾಗಿಲುಗಳು ಮತ್ತು ಮುಂತಾದವುಗಳ ಮೂಲಕ ಅಂತಹ ವಿಷಯಗಳ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ ಕೋಶದ ಒಳಗೆ ನೋಡುವುದು ಮತ್ತು ಅದನ್ನು ಚಯಾಪಚಯ ಹರಿವಿನ ವಿಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಚಯಾಪಚಯ ಹರಿವಿನ ವಿಶ್ಲೇಷಣೆಗಾಗಿ ನಾವು ಸ್ವಲ್ಪ ಸಮಯವನ್ನು ಮೀಸಲಿಡೋಣ ಇದು ಆಸಕ್ತಿದಾಯಕವಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಜನಪ್ರಿಯವಾಯಿತು ಈ ವಿಧಾನವನ್ನು ಎಪ್ಪತ್ತರ ದಶಕದಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ಪತರ ದಶಕದಿಂದ ತಿಳಿದುಬಂದಿದೆ ಲೈಸೀನ್ ಉತ್ಪಾದನೆಯನ್ನು ಸುಧಾರಿಸಲು ನಿರ್ದೇಶನಗಳನ್ನು ಒದಗಿಸಲು ವಾಲಿನೋ ಮತ್ತು ಸ್ಟೆಫನೋಪೌಲೋಸ್ ಚಯಾಪಚಯ ಹರಿವಿನ ವಿಶ್ಲೇಷಣೆಯನ್ನು ಬಳಸುವ ಬಗ್ಗೆ ತಮ್ಮ ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟಿಸಿದಾಗ ಅದು ಜನಪ್ರಿಯವಾಯಿತು ಲೈಸಿನ್ ಎಂಬುದು ಅಮೈನೊ ಆಮ್ಲವಾಗಿದ್ದು ಅದು ಪ್ರಾಣಿಗಳ ಜೀವಕೋಶಗಳು ಮಾಡಲಾಗುವುದಿಲ್ಲ ಮತ್ತು ಆದ್ದರಿಂದ ಪ್ರೋಟೀನ್ ಗೆ ಅಮೈನೊ ಆಮ್ಲ ಅಗತ್ಯವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಆಹಾರದ ಮೂಲಕ ಅಥವಾ ಇತರ ವಿಧಾನಗಳ ಮೂಲಕ ಪೂರೈಸಬೇಕಾಗಿದೆ ಮತ್ತು ಲೈಸಿನ್ ಒಂದು ದೊಡ್ಡ ಉತ್ಪನ್ನವಾಗಿದೆ ನಿಮಗೆ ತಿಳಿದಿರುವ ಹಾಗೆ ವಾರ್ಷಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಲೈಸಿನ್ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಒಂದು ವಾಣಿಜ್ಯಿಕವಾಗಿ ಬಹಳ ಮುಖ್ಯವಾದ ಉತ್ಪನ್ನವಾಗಿದೆ ಆದ್ದರಿಂದ ನೀವು ಲೈಸಿನ್ ಉತ್ಪಾದನೆಯನ್ನು ಸ್ವಲ್ಪಮಟ್ಟಿಗೆ ಸುಧಾರಿಸಿದರೆ ಲಾಭವು ಹೆಚ್ಚಾಗಬಹುದು ಅಥವಾ ಬೆಲೆಯನ್ನು ಮತ್ತಷ್ಟು ತಗ್ಗಿಸಬಹುದು ಮತ್ತು ಇವೆಲ್ಲವೂ ತೊಂಬತ್ತರ ದಶಕದ ಆರಂಭದಲ್ಲಿ ಚಯಾಪಚಯ ಹರಿವಿನ ವಿಶ್ಲೇಷಣೆಯನ್ನು ಜನಪ್ರಿಯಗೊಳಿಸಿದವು ಮತ್ತು ಮುಂದಿನ ಇಪ್ಪತ್ತು ವರ್ಷಗಳವರೆಗೆ ಅಥವಾ ಚಯಾಪಚಯ ಹರಿವಿನ ವಿಶ್ಲೇಷಣೆಯಲ್ಲಿ ಸುಮಾರು ಹದಿನೈದು ವರ್ಷಗಳವರೆಗೆ ಬಹಳಷ್ಟು ಕೆಲಸಗಳು ನಡೆದವು ನಾವು ಇನ್ನು ಮುಂದೆ ಚಯಾಪಚಯ ಹರಿವಿನ ವಿಶ್ಲೇಷಣೆಯ ತತ್ವಗಳನ್ನು ನೋಡೋಣ ಆದ್ದರಿಂದ ಪರಿಚಯಕ್ಕಾಗಿ ಹೇಳೋದಾದರೆ ಜೀವಕೋಶಗಳು ಅವುಗಳೊಳಗೆ ನಡೆಯುವ ನೂರಾರು ಪ್ರತಿಕ್ರಿಯೆಗಳ ಪರಿಣಾಮವಾಗಿ ಉತ್ಪನ್ನಗಳನ್ನು ತಯಾರಿಸುತ್ತವೆ ನಿಮಗೆ ಇದು ಈಗಾಗಲೇ ತಿಳಿದಿದೆ ಉತ್ಪನ್ನದ ಇಳುವರಿಯನ್ನು ಸುಧಾರಿಸಲು ರಾಸಾಯನಿಕ ಪ್ರತಿಕ್ರಿಯೆಗಳು ಅಥವಾ ಚಯಾಪಚಯ ಮಾರ್ಗಗಳನ್ನು ಗುರಿಯಾಗಿಸಬಹುದು ಮತ್ತು ಉತ್ಪನ್ನದ ಇಳುವರಿಯನ್ನು ಸುಧಾರಿಸುವ ಕಡೆಗೆ ಆ ಮಾರ್ಗಗಳ ವಿಶ್ಲೇಷಣೆಯ ವಿಧಾನವನ್ನು ನೋಡೋಣ ಇದು ನಮ್ಮ ಮುಖ್ಯ ಗುರಿ ಆಗಿದೆ ಉತ್ಪನ್ನದ ಇಳುವರಿಯನ್ನು ಸುಧಾರಿಸುವ ಕಡೆಗೆ ನಾವು ವಿಶ್ಲೇಷಣೆಯ ವಿಧಾನವನ್ನು ನೋಡಲಿದ್ದೇವೆ ಮತ್ತು ಆ ವಿಧಾನವನ್ನು ಚಯಾಪಚಯ ಹರಿವಿನ ವಿಶ್ಲೇಷಣೆ ಅಥವಾ ಸಂಕ್ಷಿಪ್ತವಾಗಿ ಎಂಎಫ್ಎ ಎಂದು ಕರೆಯಲಾಗುತ್ತದೆ ಚಯಾಪಚಯ ಹರಿವಿನ ವಿಶ್ಲೇಷಣೆ ಏನು ಎಂದು ತಿಳಿಯಲು ನಾವು ಇದನ್ನು ಪ್ರಾರಂಭಿಸೋಣ ಮೇಲಿನ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ಕಲ್ಚರ್ ನ ಎಲ್ಲಾ ಕೋಶಗಳನ್ನು ಒಂದೇ ದೊಡ್ಡ ಕೋಶದಿಂದ ಪ್ರತಿನಿಧಿಸೋಣ ಆದ್ದರಿಂದ ಜೀವಕೋಶದ ಪರಿಮಾಣವು ಜೈವಿಕರಿಯಾಕ್ಟರ್ ನಲ್ಲಿರುವ ಎಲ್ಲಾ ಕೋಶಗಳ ಪರಿಮಾಣಕ್ಕೆ ಸಮನಾಗಿರುತ್ತದೆ ಉಳಿದ ಪರಿಮಾಣ ಬ್ರೋತ್ ನ ಪರಿಮಾಣ ಇದು ಬಹುಶಃ ಶೇಕಡಾ ಹತ್ತಕ್ಕಿಂತ ಕಡಿಮೆಯಿರಬಹುದು ಕೇಂದ್ರೀಕೃತ ಸಂದರ್ಭಗಳಲ್ಲಿ ಸಹ ಇದು ಒಟ್ಟು ಪರಿಮಾಣದ ಸುಮಾರು ಹತ್ತರಿಂದ ಇಪ್ಪತ್ತು ಪ್ರತಿಶತದಷ್ಟು ಇರುತ್ತದೆ ಮತ್ತು ಕೋಶದಲ್ಲಿ ಸಂಭವಿಸುವ ಈ ಪ್ರತಿಕ್ರಿಯೆಗಳ ಗುಂಪನ್ನು ಕಾಲ್ಪನಿಕ ಪ್ರತಿಕ್ರಿಯೆಗಳ ಗುಂಪೆಂದು ಪರಿಗಣಿಸೋಣ ಆದರೆ ಚಯಾಪಚಯ ಹರಿವಿನ ವಿಶ್ಲೇಷಣೆಯ ತತ್ವಗಳನ್ನು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು ಎಸ್ ನಾಟ್ ಎಂಬುದು ಹೊರಗಿನ ತಲಾಧಾರವಾಗಿದೆ ಅದು ಒಳಗೆ ಹೋಗಿ ಎಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಬಹುಶಃ ಆರ್ ನಾಟ್ ಕ್ರಿಯೆಯ ಮೂಲಕ ನಂತರ ಎಸ್ ಅನ್ನು ಎ ಅಥವಾ ಬಿ ಆಗಿ ಪರಿವರ್ತಿಸಬಹುದು ಇದು ಆರ್1 ಪ್ರಮಾಣ ದಲ್ಲಿ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ ಈ ಆರ್1 ಮೋಲ್ ಪರ್ ಟೈಮ್ಸ್ ಆಗಿದೆ ಮತ್ತು ಇದು ಆರ್2 ಮೋಲ್ ಪರ್ ಟೈಮ್ಸ್ ಪ್ರಮಾಣ ದಲ್ಲಿ ಬಿ ಗೆ ಪರಿವರ್ತನೆಗೊಳ್ಳುತ್ತದೆ ಬಿ ಹೊರಗೆ ಬರುವ ಡಿ ಆಗಿ ಆರ್4 ಪ್ರಮಾಣ ದಲ್ಲಿ ಪರಿವರ್ತನೆಗೊಳ್ಳುತ್ತದೆ ಎ ಆರ್3 ಪ್ರಮಾಣ ದಲ್ಲಿ ಸಿ ಆಗಿ ಪರಿವರ್ತನೆಗೊಳ್ಳುತ್ತದೆ ಅದು ಹೊರಗೂ ಬರುತ್ತದೆ ಆದ್ದರಿಂದ ಇಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಇದು ಕೋಶದಲ್ಲಿ ನಡೆಯುತ್ತಿರುವ ಕೆಲವು ಪ್ರಮುಖ ಚಯಾಪಚಯ ಮಾರ್ಗವಾಗಿದೆ ಎಂದು ನಾವು ಹೇಳೋಣ ಈ ರೀತಿಯಾಗಿ ಎಸ್ ಎ ಬಿ ಜೀವಕೋಶದ ಒಳಗೆ ಇವೆ ಆದ್ದರಿಂದ ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಗಳಾಗಿವೆ ಆದರೆ ಎಸ್ ನಾಟ್ ಸಿ ಮತ್ತು ಡಿ ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳು ಮತ್ತು ಮೆಟಾಬೊಲೈಟ್ ಫ್ಲಕ್ಸ್ ಅನ್ನು ಬಳಸುವ ಸಾಮಾನ್ಯ ಪದವಾಗಿದೆ ಫ್ಲಕ್ಸ್ ಎಂಬ ಪದವು ಎಂಜಿನಿಯರಿಂಗ್ ಪದ ಫ್ಲಕ್ಸ್ ನಿಂದ ಬಹಳ ಭಿನ್ನವಾಗಿದೆ ಎಂಜಿನಿಯರಿಂಗ್ ಟರ್ಮ್ ಫ್ಲಕ್ಸ್ ಯುನಿಟ್ ಏರಿಯಾ ಕ್ಕೆ ವರ್ಗಾವಣೆಯಾಗುವ ಮೊತ್ತವಾಗಿದೆ ಇದು ಪ್ರತಿ ಯುನಿಟ್ ಸಮಯಕ್ಕೆ ವರ್ಗಾವಣೆಯ ದಿಕ್ಕಿಗೆ ಲಂಬವಾಗಿರುತ್ತದೆ ಅದು ನಮ್ಮ ಚಯಾಪಚಯ ಹರಿವಿನ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ಮೋಲ್ ಪರ್ ಟೈಮ್ಸ್ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರಮಾಣ ಅನ್ನು ಬಳಸಲಾಗುತ್ತದೆ ಫ್ಲಕ್ಸ್ ಅನ್ನು ಸೂಚಿಸಲು ಪ್ರಮಾಣ ಮೊತ್ತವನ್ನು ಬಳಸಲಾಗುತ್ತದೆ ನಾವು ಅದನ್ನು ಬಳಸುವುದನ್ನು ಮುಂದುವರಿಸುತ್ತೇವೆ ಏಕೆಂದರೆ ಇದನ್ನು ಸಂಶೋಧನಾ ಸಾಹಿತ್ಯದಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲಾಗಿದೆ ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿರುವಂತೆ ಇದು ಪ್ರಮಾಣ ದ ಮತ್ತು ಫ್ಲಕ್ಸ್ ಅಲ್ಲ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಆರ್ ಅಂದರೆ ಆರ್ ನಾಟ್ ಆರ್1 ಆರ್2 ನ ವಿಶಿಷ್ಟ ಘಟಕಗಳು ಮಿಲಿ ಮೋಲ್ ಪ್ರತಿ ಗ್ರಾಂ ಕೋಶಕ್ಕೆ ಪರ್ ಟೈಮ್ ಇದು ದ್ರವ್ಯರಾಶಿಗೆ ಸಂಬಂಧಿಸಿದಂತೆ ಸಾಮಾನ್ಯೀಕರಿಸಲ್ಪಟ್ಟಿದೆ ಮತ್ತು ಪರಿಮಾಣವಲ್ಲ ಎಂಬುದನ್ನು ಗಮನಿಸಿ ಸರಿ ಅಥವಾ ಬದಲಾಗಿ ದ್ರವ್ಯರಾಶಿಯ ವಿಷಯದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು ಅದನ್ನು ಪರಿಮಾಣದೊಂದಿಗೆ ಸಾಮಾನ್ಯೀಕರಿಸಲಾಗಿಲ್ಲ ಈಗ ಈ ದೊಡ್ಡ ಕೋಶವನ್ನು ನಮ್ಮ ವ್ಯವಸ್ಥೆಯಾಗಿ ಪರಿಗಣಿಸೋಣ ಅಂತರ ಕೋಶೀಯ ಚಯಾಪಚಯ ಕ್ರಿಯೆ ಮೇಲೆ ಸಮತೋಲನವನ್ನು ಬರೆಯೋಣ ಮೊದಲಿಗೆ ನಾವು ಅಂತರ ಕೋಶೀಯ ಚಯಾಪಚಯ ಕ್ರಿಯೆಗಳ ಮೇಲೆ ಸಮತೋಲನವನ್ನು ಬರೆಯುತ್ತಿದ್ದರೆ ಕೋಶವನ್ನು ನಮ್ಮ ವ್ಯವಸ್ಥೆಯಾಗಿ ಪರಿಗಣಿಸುತ್ತೇವೆ ಇದು ನಮ್ಮ ವ್ಯವಸ್ಥೆ ಮತ್ತು ಕೋಶದೊಳಗಿನ ಚಯಾಪಚಯ ಕ್ರಿಯೆಗಳ ಮೇಲೆ ನಾವು ಸಮತೋಲನವನ್ನು ಬರೆಯುತ್ತೇವೆ ಈ ಎಸ್ ನೊಂದಿಗೆ ಇಲ್ಲಿ ಪ್ರಾರಂಭಿಸೋಣ riS roSrgS rcSddt ಆದ್ದರಿಂದ ಎಸ್ ನ ಔಟ್ಪುಟ್ ಎಸ್ ಮೈನಸ್ ಪ್ರಮಾಣ ದ ಇನ್ಪುಟ್ ಪ್ರಮಾಣ ಎಸ್ ಉತ್ಪಾದನೆಯ ಪ್ರಮಾಣ ಎಸ್ ಮೈನಸ್ ಎಸ್ ಬಳಕೆ ಪ್ರಮಾಣ ಎಸ್ ಸಂಗ್ರಹಣೆಯ ಪ್ರಮಾಣ ಗೆ ಸಮನಾಗಿರುತ್ತದೆ ಎಸ್ ನಾಟ್ ವು ಎಸ್ ನಾಟ್ ಆಗಿ ಬಂದಿದ್ದರೆ ನಾವು ಅದನ್ನು ಸಿಸ್ಟಮ್ ಗಡಿಯುದ್ದಕ್ಕೂ ಸಾಗಣೆ ಎಂದು ಪರಿಗಣಿಸುತ್ತೇವೆ ಈ ಎರಡು ಪದಗಳು ಇನ್ಪುಟ್ ಮತ್ತು ಔಟ್ಪುಟ್ ನಿಮಗೆ ತಿಳಿದಿರುವಂತೆ ಸಿಸ್ಟಮ್ನ ಗಡಿಯುದ್ದಕ್ಕೂ ಸಾಗಣೆ ಇದ್ದಾಗ ಮಾತ್ರ ಪ್ರಸ್ತುತತೆಯನ್ನು ಹೊಂದಿವೆ ಆದ್ದರಿಂದ ಎಸ್ ನಾಟ್ ಇಲ್ಲಿ ಎಸ್ ನಾಟ್ ಆಗಿ ಮಾರ್ಪಟ್ಟಿದ್ದರೆ ನಾವು ಅದನ್ನು ಇನ್ಪುಟ್ ಪದವೆಂದು ಪರಿಗಣಿಸಬಹುದು ಇಲ್ಲದಿದ್ದರೆ ನಾವು ಇದನ್ನು ಪ್ರತಿಕ್ರಿಯೆಯ ಪದವೆಂದು ಪರಿಗಣಿಸುತ್ತೇವೆ ಇದನ್ನು ಉತ್ಪಾದನೆ ಅಥವಾ ಬಳಕೆಯಲ್ಲಿ ಪರಿಗಣಿಸಬಹುದು ಆದರೆ ನಾವು ಅದನ್ನು ಒಮ್ಮೆ ಮಾತ್ರ ಎಣಿಸುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇದನ್ನು ಮಾಡಲು ನೀವು ಬೇರೆ ತಂತ್ರವನ್ನು ಅನುಸರಿಸಲು ಬಯಸಿದ್ದರೂ ಸಹ ನಾವು ಅದನ್ನು ಇನ್ಪುಟ್ ಮತ್ತು ಜೆನರೇಷನ್ ಯೆಂದು ಪರಿಗಣಿಸಲು ಸಾಧ್ಯವಿಲ್ಲ ಈ ತಂತ್ರವನ್ನು ನೀವು ಅನುಸರಿಸಿದರೆ ಎಸ್ ನಾಟ್ ವು ಇಲ್ಲಿ ಎಸ್ ನಾಟ್ ಆಗಿದ್ದರೆ ನಾವು ಅದನ್ನು ಸಾಗಣೆ ಎಂದು ಪರಿಗಣಿಸುತ್ತೇವೆ ಎಸ್ ನಾಟ್ ವು ಒಳಗೆ ಬೇರೆ ಯಾವುದಾದರೂ ಆಗಿದ್ದರೆ ಅದು ಪ್ರತಿಕ್ರಿಯೆಯಾಗುತ್ತದೆ ಅಂತೆಯೇ ಎ ಹೋಗುವುದು ಸಿ ಗೆ ನಾವು ಇದನ್ನು ಪ್ರತಿಕ್ರಿಯೆಯಾಗಿ ಪರಿಗಣಿಸಲಿದ್ದೇವೆ ಏಕೆಂದರೆ ಎ ಸಿ ಆಗಿ ಮಾರ್ಪಟ್ಟಿದೆ ಎ ಹೊರಗಡೆ ಎ ಆಗಿಲ್ಲ ನಂತರ ಅದನ್ನು ಸಾಗಣೆ ಎಂದು ನೋಡಬಹುದು ಮುಖ್ಯ ವಿಷಯವೆಂದರೆ ಯಾವುದೇ ಇಮ್ಮಡಿ ಎಣಿಕೆ ಇರಬಾರದು ಆದ್ದರಿಂದ ನೀವು ಅದನ್ನು ನೋಡಿದರೆ ಕೋಶಕ್ಕೆ ಎಸ್ ಇನ್ಪುಟ್ ಇಲ್ಲವಾಗಿದೆ ಕೋಶಕ್ಕೆ ಎಸ್ ಔಟ್ಪುಟ್ ಇಲ್ಲವಾಗಿದೆ ಅದು ಎಲ್ಲಿಯೂ ಹೋಗುತ್ತಿಲ್ಲ ಆದರೆ ಖಂಡಿತವಾಗಿಯೂ ಉತ್ಪಾದನಾ ಪ್ರಮಾಣ ಮತ್ತು ಬಳಕೆಯ ಪ್ರಮಾಣ ಇದೆ ಉತ್ಪಾದನೆಯ ಪ್ರಮಾಣ ಆರ್ ಶೂನ್ಯ ಆಗಿದೆ ಬಳಕೆಯ ಪ್ರಮಾಣ ಎರಡು ಪ್ರತಿಕ್ರಿಯೆಗಳ ಮೂಲಕ ಆದ್ದರಿಂದ r0 r1 r2dSdt r1 r3dAdt r2 r4 dBdt r0dS0dt r3 dCdt r4dDdt ಅಂತೆಯೇ ಎ ಮತ್ತು ಬಿ ಗೆ ಸಂಬಂಧಿಸಿದಂತೆ ಎ ಹೋಗುತ್ತಿದ್ದು ಆರ್ 1 ಪ್ರಮಾಣ ದಲ್ಲಿ ಎ ರೂಪುಗೊಳ್ಳುತ್ತದೆ ಇದು ಆರ್ 2 ರ ಪ್ರಮಾಣ ದಲ್ಲಿ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಆರ್ 1 ಜನರೇಶನ್ ಆಗಿದ್ದು ಆರ್ 2 ಬಳಕೆ ಆಗಿದ್ದು ಆರ್ 1 ಮೈನಸ್ ಆರ್ 2 ಡಿಎ ಡಿಟಿ ಆಗಿದೆ ಅಂತೆಯೇ ಆರ್ 2 ಬಿ ಗಾಗಿ ಆರ್ 2 ನಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಆರ್ 4 ನಲ್ಲಿ ಬಳಕೆಯಾಗುತ್ತದೆ ಆದ್ದರಿಂದ ಆರ್ 2 ಮೈನಸ್ ಆರ್ 4 ಡಿಬಿ ಡಿಟಿ ಆಗಿದೆ ಈಗ ಇಲ್ಲಿ ಒಂದು ಉಪಾಯ ಇದೆ ನೀವು ಸ್ವಲ್ಪ ಗಮನ ಹರಿಸಬೇಕೆಂದು ನಾನು ಬಯಸುತ್ತೇನೆ ಕೋಶದ ಸುತ್ತಮುತ್ತಲಿನ ಪ್ರದೇಶವನ್ನು ನಾವು ವ್ಯವಸ್ಥೆಯಾಗಿ ಪರಿಗಣಿಸಲಿದ್ದೇವೆ ನಾವು ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸಿದಾಗ ನಮ್ಮ ಕೋಶದ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ಒಂದು ವ್ಯವಸ್ಥೆಯಾಗಿ ಪರಿಗಣಿಸುತ್ತೇವೆ ಮತ್ತು ಸಮತೋಲನವನ್ನು ಬರೆಯುತ್ತೇವೆ ಅದು ಇಲ್ಲಿ ನಮ್ಮ ವಿಧಾನಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ನೀವು ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳ ಮೇಲೆ ಸಮತೋಲನವನ್ನು ಬರೆದರೆ ಮೊದಲನೆಯದು ಎಸ್ ನಾಟ್ ಎಸ್ ನಾಟ್ ಇಲ್ಲಿ ವ್ಯವಸ್ಥೆಯಿಂದ ಹೊರಬರುತ್ತಿದೆ ಇದು ಈಗ ನಮ್ಮ ವ್ಯವಸ್ಥೆ ಅದು ವ್ಯವಸ್ಥೆಯಿಂದ ಹೊರಬರುತ್ತಿದೆ ಆದ್ದರಿಂದ ಯಾವುದೇ ಇನ್ಪುಟ್ ಇಲ್ಲ ಆದರೆ ಔಟ್ಪುಟ್ ಇದೆ ಆದ್ದರಿಂದ ಮೈನಸ್ ಆರ್ ಶೂನ್ಯ ಇದು ಇಲ್ಲಿಂದ ಬರುತ್ತದೆ ಅದನ್ನು ಉತ್ಪಾದಿಸಲಾಗುವುದಿಲ್ಲ ಅದನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಮೈನಸ್ ಆರ್ ಶೂನ್ಯವು ಡಿ ಎಸ್ ಶೂನ್ಯ ಡಿ ಟಿ ಆಗಿದೆ ಅಂತೆಯೇ ಡಿ ಗಾಗಿ ಇದನ್ನು ಇಲ್ಲಿ ಉತ್ಪಾದಿಸಲಾಗುತ್ತಿದೆ ನಿಮಗೆ ತಿಳಿದಿದೆ ಜನರೇಶನ್ ಮಾತ್ರ ಅಸ್ತಿತ್ವದಲ್ಲಿದೆ ಯಾವುದೇ ಇನ್ಪುಟ್ ಇಲ್ಲ ಯಾವುದೇ ಉತ್ಪಾದನೆ ಇಲ್ಲ ಇಲ್ಲ ಕ್ಷಮಿಸಿ ಇದು ಇಲ್ಲ ಇಲ್ಲ ಹಿಂದಿನದರಲ್ಲಿ ಯಾವುದೇ ಇನ್ಪುಟ್ ಇಲ್ಲ ಯಾವುದೇ ಉತ್ಪಾದನೆ ಇಲ್ಲ ಎಸ್ ಶೂನ್ಯದ ಜನರೇಶನ್ ಅಲ್ಲ ಆರ್ ಶೂನ್ಯ ಕ್ರಿಯೆಯ ಮೂಲಕ ಎಸ್ ಶೂನ್ಯ ಬಳಕೆ ಇದೆ ಅದು ಅದನ್ನು ಇನ್ನೊಂದು ಬದಿಗೆ ಕೊಂಡೊಯ್ಯುತ್ತದೆ ಮತ್ತು ಆರ್ ಶೂನ್ಯವು ಇಲ್ಲಿ ಬಳಕೆಯಾಗಿದೆ ನಾನು ಆರ್ ಶೂನ್ಯ ಆರ್ 1 ಆರ್ 2 ಅನ್ನು ಸಾಲಿನಲ್ಲಿ ಸ್ಥಿತಿಗೊಳಿಸಿದ್ದೀನಿ ಆರ್ ಶೂನ್ಯ ಇಲ್ಲಿರುವುದಕ್ಕೆ ಅದು ಕಾರಣವಾಗಿದೆ ಮತ್ತು ಇದು ವಾಸ್ತವವಾಗಿ ಬಳಕೆಯಾಗಿದೆ ಆದ್ದರಿಂದ ಮೈನಸ್ ಆರ್ ಶೂನ್ಯವು ಡಿ ಎಸ್ ನಾಟ್ ಡಿ ಟಿ ಈ ವಿಷಯಗಳಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಇಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಸಿ ಒಂದು ಬಾಹ್ಯಕೋಶೀಯ ಮೆಟಾಬೊಲೈಟ್ ಆಗಿದೆ ಇದನ್ನು ಆರ್ 3 ಪ್ರಮಾಣ ದಲ್ಲಿ ಉತ್ಪಾದಿಸಲಾಗುತ್ತಿದೆ ಮತ್ತು ಇದು ಜನರೇಶನ್ ಆಗಿದೆ ಆದ್ದರಿಂದ ಇಲ್ಲಿ ಆರ್ 3 ಎಂದರೆ ಆರ್ I ಆರ್ 0 ಮತ್ತು ಆರ್ c ಶೂನ್ಯವಾಗಿರುತ್ತದೆ ಆದ್ದರಿಂದ ಇದು ಪ್ಲಸ್ ಆರ್ ಜಿ ಡಿ ಸಿ ಡಿ ಟಿ ಗೆ ಸಮನಾಗಿರುತ್ತದೆ ಅಂತೆಯೇ ಡಿ ಗಾಗಿ ಇದು ಇಲ್ಲಿ ಈ ಕ್ರಿಯೆಯಿಂದ ಆರ್ 4 ಪ್ರಮಾಣ ದಲ್ಲಿ ಉತ್ಪತ್ತಿಯಾಗುತ್ತಿದೆ ಇನ್ಪುಟ್ ಔಟ್ಪುಟ್ ಮತ್ತು ಬಳಕೆ ನಿಯಮಗಳು ಶೂನ್ಯವಾಗಿರುತ್ತದೆ ಆದ್ದರಿಂದ ಪ್ಲಸ್ ಆರ್ 4 ಡಿಡಿ ಡಿಟಿ ಗೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಅದರ ಬಗ್ಗೆ ಈ ರೀತಿ ನೀವು ತಿಳಿಯುವುದು ಒಮ್ಮೆ ನೀವು ಅದನ್ನು ಬಳಸಿಕೊಂಡರೆ ಅದು ಸರಳವಾಗಿದೆ ಆದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ನನ್ನ ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕ ನಾನು ಅಜಾಗರೂಕತೆಯಿಂದ ಮಾಡಿದಂತಹ ದೋಷಗಳನ್ನು ಮಾಡಲು ಸಾಧ್ಯವಿಲ್ಲ ಸ್ವಲ್ಪ ಜಾಗರೂಕರಾಗಿರಿ ಆದ್ದರಿಂದ ಈಗ ನಾನು ಈ ರೀತಿ ಬರೆಯಲು ಕಾರಣವೆಂದರೆ ಇಲ್ಲಿ ವಿಕಾಸಗೊಳ್ಳುತ್ತಿರುವ ಮ್ಯಾಟ್ರಿಕ್ಸ್ ಅನ್ನು ನೀವು ನೋಡಬಹುದೇ ಈಗ ನಾನು ಆರ್ ಶೂನ್ಯ ಆರ್ 1 ಆರ್ 2 ಆರ್ 3 ಮತ್ತು ಮುಂತಾದವುಗಳನ್ನು ಸಾಲಿನಲ್ಲಿ ಸ್ಥಿತಿಗೊಳಿಸಿದ್ದೀನಿ ಆದ್ದರಿಂದ ಈ ಸಮೀಕರಣಗಳ ಗುಂಪನ್ನು ಕಾಂಪ್ಯಾಕ್ಟ್ ರೂಪದಲ್ಲಿ ಬರೆಯಬಹುದು ನಮ್ಮ ಮೊದಲ ಸಮೀಕರಣದಲ್ಲಿ ನಾವು ಇದನ್ನು ಈ ಕ್ರಮದಲ್ಲಿ ಬರೆಯುತ್ತೇವೆ ಎಸ್ ಶೂನ್ಯ ಎಸ್ ಎ ಬಿ ಸಿ ಡಿ ನಮ್ಮ ಸಮೀಕರಣವು ನಿಮಗೆ ತಿಳಿದ ಹಾಗೆ ನಾವು ಮ್ಯಾಟ್ರಿಕ್ಸ್ ಗುಣಾಕಾರ ಮಾಡುವ ವಿಧಾನ ಸರಿ ಈ ಟರ್ಮ್ ಅನ್ನು ಈ ಟರ್ಮ್ ಗೆ ಪ್ಲಸ್ ಈ ಟರ್ಮ್ ಇಂಟು ಈ ಟರ್ಮ್ ಪ್ಲಸ್ ಈ ಟರ್ಮ್ ಇಂಟು ಈ ಟರ್ಮ್ ಪ್ಲಸ್ ಈ ಟರ್ಮ್ ಇಂಟು ಈ ಟರ್ಮ್ ಜೊತೆಗೆ ಈ ಟರ್ಮ್ ಗೆ ಸಮನಾಗಿರುತ್ತದೆ ಆದ್ದರಿಂದ ಮೈನಸ್ ಆರ್ ಶೂನ್ಯ ವು ನಿಮಗೆ ತಿಳಿದಿದೆ ಇತರ ಟರ್ಮ್ ಗಳು ಮೊದಲ ಅವಧಿಗೆ ಶೂನ್ಯವಾಗಿರುತ್ತದೆ ಮೈನಸ್ ಆರ್ ಶೂನ್ಯ ವು ಎಸ್ ಶೂನ್ಯ ದ ಡಿ ಡಿಟಿ ಆಗಿದೆ ಇದು ಹೇಳುವ ಹಾಗೆ ಮೈನಸ್ ಆರ್ ಶೂನ್ಯ ವು ಎಸ್ ಶೂನ್ಯ ದ ಡಿ ಡಿಟಿ ನಾನು ನಿಮಗೆ ಇನ್ನೊಂದು ವಿಷಯ ತೋರಿಸುತ್ತೇನೆ ಆರ್ ಶೂನ್ಯ ಮೈನಸ್ ಆರ್ 1 ಮೈನಸ್ ಆರ್ 2 ಉಳಿದ ಟರ್ಮ್ ಗಳು ಶೂನ್ಯ ಎಸ್ ನ ಡಿ ಡಿಟಿ ಗೆ ಸಮ ಆಗಿದೆ ನೀವು ನೆನಪು ಮಾಡಿಕೊಂಡರೆ ಅದು ಮೊದಲ ಸಮೀಕರಣದಲ್ಲಿ ಆರ್ ಶೂನ್ಯ ಮೈನಸ್ ಆರ್ 1 ಮೈನಸ್ ಆರ್ 2 ಡಿಎಸ್ ಡಿಟಿ ಆಗಿದೆ ಇನ್ನೂ ಒಂದು ಸಮೀಕರಣ ಇದೆ ಇದು ಸಂಪೂರ್ಣತೆಗಾಗಿ ಮತ್ತು ನಂತರ ನಾವು ಮುಂದೆ ಹೋಗೋಣ ಈ ಮೊದಲ ಟರ್ಮ್ ಶೂನ್ಯ ಆಗಿದೆ ಆರ್ 1 ಆರ್ 2 ಶೂನ್ಯ ಆಗಿದೆ ಆರ್ 3 ಮೈನಸ್ ಆರ್ 3 ಎ ಯ ಡಿ ಡಿಟಿ ಆಗಿದೆ ಆರ್ 1 ಮೈನಸ್ ಆರ್ 3 ಎ ಯ ಡಿ ಡಿಟಿ ಮ್ಯಾಟ್ರಿಕ್ಸ್ ರೂಪದಲ್ಲಿ ಪ್ರಾತಿನಿಧ್ಯವು ಸಂಭವಿಸುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ವಿವಿಧ ಚಯಾಪಚಯ ಕ್ರಿಯೆಗಳ ಮೇಲೆ ವಸ್ತು ಸಮತೋಲನವನ್ನು ಮಾಡುವ ಮೂಲಕ ನಮಗೆ ದೊರೆತ ಸಮೀಕರಣಗಳ ಗುಂಪನ್ನು ಬಾಹ್ಯಕೋಶ ಜೀವಕೋಶ ಮತ್ತು ಅಂತರ್ಜೀವಕೋಶದಲ್ಲಿ ಪ್ರತಿನಿಧಿಸುತ್ತದೆ ಸಮೀಕರಣಗಳ ಸಂಖ್ಯೆಯು ಚಯಾಪಚಯ ಕ್ರಿಯೆಗಳ ಸಂಖ್ಯೆಗೆ ಸಮನಾಗಿರುತ್ತದೆ ನಾವು ನೋಡಿದಂತೆ ಮತ್ತು ಅದು ಇಲ್ಲಿ ನಾವು ಹೊಂದಿರುವ ಸಾಲುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಸರಿ ಇಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಅನ್ನು ಹೊಂದಿದ್ದೇವೆ ಮತ್ತು ನಾವು ಆರು ಮೆಟಾಬಾಲೈಟ್ ಗಳನ್ನು ಹೊಂದಿದ್ದೇವೆ ಎಸ್ ನಾಟ್ ಎಸ್ ಎ ಬಿ ಸಿ ಡಿ ಆದ್ದರಿಂದ ಆರು ಮತ್ತು ಅದು ಸಾಲುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ಪ್ರಮಾಣ ದ ಸಂಖ್ಯೆ ಕಾಲಮ್ ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಇಲ್ಲಿ ಐದು ಪ್ರಮಾಣ ಮತ್ತು ಐದು ಕಾಲಮ್ ಗಳಿವೆ ಆರ್ ಶೂನ್ಯ ಆರ್ 1 ಆರ್ 2 ಆರ್ 3 ಆರ್ 4 ಮತ್ತು ಈ ಮ್ಯಾಟ್ರಿಕ್ಸ್ ನಲ್ಲಿ ಇಲ್ಲಿ ಐದು ಕಾಲಮ್ ಗಳಿವೆ ಆದ್ದರಿಂದ ಇದನ್ನು ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ S ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನು ಪ್ರಮಾಣ ವೆಕ್ಟರ್ನೊಂದಿಗೆ ಗುಣಿಸಲಾಗುತ್ತದೆ ಅಥವಾ ಪ್ರಮಾಣ ಮ್ಯಾಟ್ರಿಕ್ಸ್ ಆರ್ ಎಂದು ಕರೆಯಲ್ಪಡುವ ಸ್ಟೇಟ್ ವೇರಿಯೇಬಲ್ನ ಡಿ ಡಿಟಿ ddt ಸ್ಟೇಟ್ ವೇರಿಯಬಲ್ ಮ್ಯಾಟ್ರಿಕ್ಸ್ x ಎಂದು ಕರೆಯಲ್ಪಡುತ್ತದೆ rddtx S stoichiometric matrix r reaction rate vector x state vector ಆದ್ದರಿಂದ ಇದು ಸಂಪೂರ್ಣ ಸಮೀಕರಣಗಳ ಸಂಕ್ಷಿಪ್ತ ಪ್ರಾತಿನಿಧ್ಯವಾಗಿದೆ ಮತ್ತು ನೀವು ನೂರಾರು ಅಥವಾ ಒಂದು ಸಾವಿರ ಸಮೀಕರಣಗಳನ್ನು ಹೊಂದಿದ್ದರೂ ಸಹ ಈ ರೀತಿಯ ಪ್ರಾತಿನಿಧ್ಯವು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ಸಹಜವಾಗಿ ಅವುಗಳನ್ನು ಮೊದಲು ಕಂಪ್ಯೂಟರ್ ಪ್ರೋಗ್ರಾಂ ಆಗಿ ಪರಿವರ್ತಿಸುವುದು ತೊಡಕಾಗಿದೆ ಆದರೆ ಒಮ್ಮೆ ನೀವು ಅವುಗಳನ್ನು ಕಂಪ್ಯೂಟರ್ ಪ್ರೋಗ್ರಾಂ ಆಗಿ ಪರಿವರ್ತಿಸಿದ ನಂತರ ನೀವು ಈ ರೂಪದಲ್ಲಿ ನೋಡಿದರೆ ನೀವು ಎಲ್ಲಾ ರೀತಿಯ ಮಾರ್ಪಾಡುಗಳನ್ನು ಮಾಡಬಹುದು ಆದ್ದರಿಂದ ನಾವು ಅದನ್ನು ಈ ರೂಪಕ್ಕೆ ಸೇರಿಸಲು ಕಾರಣವಾಗಿದೆ ಪ್ರತಿಕ್ರಿಯೆ ಪ್ರಮಾಣ ವೆಕ್ಟರ್ ಮತ್ತು ಎಕ್ಸ್ ಎನ್ನುವುದು ಸ್ಟೇಟ್ ವೆಕ್ಟರ್ ಸ್ಟೇಟ್ ವೇರಿಯಬಲ್ ಗಳ ವೆಕ್ಟರ್ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚಯಾಪಚಯ ಕ್ರಿಯೆಗಳು ಸ್ಟೇಟ್ ವೇರಿಯಬಲ್ ಗಳಾಗಿವೆ ಇದು ಈಗ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ನಾವು ಮೊದಲೇ ಹುಸಿ ಸ್ಥಿರ ಸ್ಥಿತಿಯ ಅಂದಾಜು ಎಂದು ನೋಡಿದ್ದೇವೆ ಅದನ್ನು ಮತ್ತೆ ವಿಶ್ಲೇಷಿಸೋಣ ಬೋಲ್ಟ್ ತಯಾರಿಸಿದ ಪ್ರಮಾಣ ದ ಬಗ್ಗೆ ನಾವು ಮಾತನಾಡಿದ್ದೇವೆ ಪ್ರತಿ ಐದು ಸೆಕೆಂಡು ಗಳಲ್ಲಿ ಒಂದು ಬೋಲ್ಟ್ ಅನ್ನು ಮಾಡಲಾಗುತ್ತದೆ ಮತ್ತು ಎಂಜಿನ್ ಕಾರ್ ಎಂಜಿನ್ ಪ್ರತಿ ಗಂಟೆಗೆ ಒಂದನ್ನು ಮಾಡಲಾಗುತ್ತದೆ ನಾವು ಹೇಳಿದ್ದು ಏನೆಂದರೆ ಇದನ್ನು ಪ್ರತಿ ಐದು ಸೆಕೆಂಡಿಗೆ ತಯಾರಿಸಲಾಗುತ್ತದೆ ಮತ್ತು ಇದನ್ನು ಪ್ರತಿ ಗಂಟೆಗೆ ತಯಾರಿಸಲಾಗುತ್ತದೆ ಇದು ಬೋಲ್ಟ್ ಮಾಡಲು ಏಳು ಸೆಕೆಂಡು ಗಳು ಅಥವಾ ಮೂರು ಸೆಕೆಂಡು ಗಳು ಅಥವಾ ನಾಲ್ಕು ಸೆಕೆಂಡು ಗಳು ತೆಗೆದುಕೊಂಡರೂ ಸಹ ಸಮಯದ ವ್ಯತ್ಯಾಸ ಅಸ್ಥಿರ ಸ್ಥಿತಿ ಈ ಪ್ರಕ್ರಿಯೆಯ ಅಸ್ಥಿರ ಸ್ವರೂಪ ಎಂಜಿನ್ ತಯಾರಿಕೆಯ ಸ್ವರೂಪವನ್ನು ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಈ ಪ್ರಕ್ರಿಯೆಯು ತುಂಬಾ ವೇಗವಾಗಿರುತ್ತದೆ ಈ ಪ್ರಕ್ರಿಯೆಯು ತುಂಬಾ ನಿಧಾನವಾಗಿದೆ ನೀವು ನಿಧಾನ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಿದರೆ ಹೆಚ್ಚು ವೇಗವಾದ ಪ್ರಕ್ರಿಯೆಯು ಸ್ಥಿರ ಸ್ಥಿತಿಯಲ್ಲಿರಲಿ ಅದು ಸ್ಥಿರ ಸ್ಥಿತಿಯಲ್ಲಿರಲಿ ಅಥವಾ ಇಲ್ಲದಿರಲಿ ಅದು ಹುಸಿ ಸ್ಥಿರ ಸ್ಥಿತಿಯ ಅಂದಾಜು ಆಗಿದೆ ಅದನ್ನೇ ಇಲ್ಲಿ ನೀಡಲಾಗಿದೆ ನಮ್ಮ ಆಸಕ್ತಿಯು ಎಂಜಿನ್ ತಯಾರಿಕೆಯಲ್ಲಿದ್ದರೆ ಸುಮಾರು ಒಂದು ಗಂಟೆಯ ವಿಶಿಷ್ಟ ಸಮಯ ಬೋಲ್ಟ್ ತಯಾರಿಕೆಯ ಅಸ್ಥಿರ ಅಂಶಗಳು ಕೆಲವು ಸೆಕೆಂಡು ಗಳು ಅಪ್ರಸ್ತುತ ಆದ್ದರಿಂದ ಬೋಲ್ಟ್ ತಯಾರಿಕೆಯು ನಮ್ಮ ಆಸಕ್ತಿಯ ಸಮಯದ ಪ್ರಮಾಣಕ್ಕೆ ಹೋಲಿಸಿದರೆ ಇದು ಸ್ಥಿರ ಸ್ಥಿತಿಯಲ್ಲಿದೆ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸದೆ ಸ್ಥಿರ ಸ್ಥಿತಿಯಲ್ಲಿದೆ ಎಂದು ಪರಿಗಣಿಸಬಹುದು ಆದ್ದರಿಂದ ನಿಮಗೆ ಹೋಲಿಕೆಯ ಅಗತ್ಯವಿದೆ ಆದ್ದರಿಂದ ಆಸಕ್ತಿಯ ಸಮಯದ ಪ್ರಮಾಣಕ್ಕೆ ಹೋಲಿಸಿದರೆ ಹೆಚ್ಚು ವೇಗವಾಗಿ ಪ್ರಕ್ರಿಯೆಗಳು ಸ್ಥಿರ ಸ್ಥಿತಿಯಲ್ಲಿವೆ ಎಂದು ಊಹಿಸಬಹುದು ಮತ್ತು ಇದನ್ನು ಹುಸಿ ಸ್ಥಿರ ಸ್ಥಿತಿಯ ಅಂದಾಜು ಎಂದು ಕರೆಯಲಾಗುತ್ತದೆ ನಾವು ಇದನ್ನು ಮರುಪರಿಶೀಲಿಸುತ್ತಿದ್ದೇವೆ ಮತ್ತು ಇದು ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಆರಂಭದಲ್ಲಿ ಪ್ರಶಂಸಿಸಲು ಸ್ವಲ್ಪ ಕಷ್ಟ ಆದರೆ ಒಮ್ಮೆ ನೀವು ಅದನ್ನು ಸ್ಥಗಿತಗೊಳಿಸಿದಾಗ ಇದು ತುಂಬಾ ಶಕ್ತಿಯುತವಾಗುತ್ತದೆ ಅಂತೆಯೇ ನೀವು ಅಂತರ್ಜೀವಕೋಶದ ಮೆಟಾಬೊಲೈಟ್ ಸಾಂದ್ರತೆಯ ಬದಲಾವಣೆಯನ್ನು ನೋಡಿದರೆ ಅದು ಸೆಕೆಂಡು ಗಳಲ್ಲಿ ಸಂಭವಿಸುತ್ತದೆ ಆದರೆ ಬೆಳವಣಿಗೆ ಸಾಮಾನ್ಯವಾಗಿ ಸಂಭವಿಸುತ್ತದೆ ಕೆಲವು ಗಂಟೆಗಳ ವಿಶಿಷ್ಟ ಸಮಯಗಳಲ್ಲಿ ಎಂದು ಹೇಳೋಣ ಆದ್ದರಿಂದ ಅಂತರ್ಜೀವಕೋಶದ ಮೆಟಾಬೊಲೈಟ್ ಸಾಂದ್ರತೆಯ ಬದಲಾವಣೆ ಬೆಳವಣಿಗೆಗೆ ಹೋಲಿಸಿದರೆ ಇದು ನಿಧಾನ ಪ್ರಕ್ರಿಯೆ ಆದ್ದರಿಂದ ಬೆಳವಣಿಗೆಯ ಪ್ರಕ್ರಿಯೆಗಳಿಗೆ ಹೋಲಿಸಿದರೆ ನಮ್ಮ ಆಸಕ್ತಿಯು ಬೆಳವಣಿಗೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿದ್ದರೆ ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಗಳು ಸ್ಥಿರ ಸ್ಥಿತಿಯಲ್ಲಿರುತ್ತವೆ ಎಂದು ಊಹಿಸಬಹುದು ಆದ್ದರಿಂದ ಇದು ಅಂದಾಜಿನ ಹುಸಿ ಸ್ಥಿರ ಸ್ಥಿತಿ ಈಗ ಇದು ನಮ್ಮ ವಿಧಾನವನ್ನು ಹೇಗೆ ಸರಳಗೊಳಿಸುತ್ತದೆ ಎಂಬುದನ್ನು ನೋಡೋಣ ಎಲ್ಲಾ ಪ್ರಮಾಣ ಡಿರೈವೆಟಿವ್ಸ್ ಗಳು ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಯ ಸಮಯದ ಉತ್ಪನ್ನಗಳನ್ನು ಹುಸಿ ಸ್ಥಿರ ಸ್ಥಿತಿಯ ಅಂದಾಜು ಮೂಲಕ ಶೂನ್ಯಕ್ಕೆ ಹೊಂದಿಸಬಹುದು ಬೆಳವಣಿಗೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿ ನಾವು ಆಸಕ್ತಿ ಹೊಂದಿದ್ದರೆ ಬೆಳವಣಿಗೆ ಉತ್ಪನ್ನ ರಚನೆ ಜೈವಿಕರಿಯಾಕ್ಟರ್ ನ ಸಂದರ್ಭದಲ್ಲಿ ಖಂಡಿತವಾಗಿಯೂ ಸಂಬಂಧ ಹೊಂದಿರುವಂಥಹುದು ಖಂಡಿತವಾಗಿಯೂ ನಾವು ಅಂತಹ ಪ್ರಕ್ರಿಯೆಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದೇವೆ ಮತ್ತು ಅಂತಹ ಸಂದರ್ಭದಲ್ಲಿ ನಾವು ನೇರವಾಗಿ ಏನು ಮಾಡಬಹುದು ಎಂದರೆ ಅಂತರ್ಜೀವಕೋಶದ ಮೆಟಾಬೊಲೈಟ್ ವ್ಯತ್ಯಾಸಗಳನ್ನು ಸಮಯದೊಂದಿಗೆ ಶೂನ್ಯವಾಗಲು ತೆಗೆದುಕೊಳ್ಳಬಹುದು ಅಥವಾ ಈ ಪ್ರಕ್ರಿಯೆಯು ಸ್ಥಿರ ಸ್ಥಿತಿಯಲ್ಲಿರಬೇಕು ddt0 ನೀವು ಅದನ್ನು ಮಾಡಿದರೆ ನಂತರ ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಗಳು ಎ ಬಿ ಸಿ ಅವುಗಳನ್ನು ನೇರವಾಗಿ ಶೂನ್ಯಕ್ಕೆ ಹಾಕಬಹುದು ಇತರ ಪ್ರಮಾಣ ಗಳು ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳು ಅವುಗಳು ಹಾಗೆ ಇರಲಿ ಒಂದು ವೇಳೆ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಬಾಹ್ಯಕೋಶೀಯ ಮತ್ತು ಅಂತರ್ಜೀವಕೋಶದ ಮ್ಯಾಟ್ರಿಕ್ ಗಳಿಗೆ ಸಂಬಂಧಿಸಿ ವಿಭಜಿಸಬಹುದಾಗಿದೆ ಏಕೆಂದರೆ ಅಂತರ್ಜೀವಕೋಶದ ಮ್ಯಾಟ್ರಿಸಸ್ ಗಳು ಅಂತರ್ಜೀವಕೋಶದ ಮೆಟಾಬೊಲೈಟ್ ಸಂಬಂಧಿತ ಮ್ಯಾಟ್ರಿಸಸ್ ಗಳು ಕಣ್ಮರೆಯಾಗುತ್ತವೆ ನಾನು ಆರ್ ಶೂನ್ಯ ಆರ್ 3 ಮತ್ತು ಆರ್ 4 ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಈ ಭಾಗದಿಂದ ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನು ಬರೆದಿದ್ದೇನೆ ಅದು ಇದಕ್ಕೆ ಸಂಬಂಧಿಸಿದೆ ನಮಗೆ ಎಸ್ ನಾಟ್ ನ ಡಿ ಡಿಟಿ ಸಿ ಮತ್ತು ಡಿ ಯನ್ನು ನೀಡಲು ಮತ್ತು ಇದು ಬಾಹ್ಯಕೋಶದ ಭಾಗವಾಗಿದೆ ಅಂತರ್ಜೀವಕೋಶದ ಭಾಗ ಬಾಹ್ಯಕೋಶದ ಭಾಗ ಇದು ಮೈನಸ್ ಒಂದು ಶೂನ್ಯ ಶೂನ್ಯ ಶೂನ್ಯ ಒಂದು ಶೂನ್ಯ ಮತ್ತು ಶೂನ್ಯ ಶೂನ್ಯ ಒಂದು ಆರ್ ನಾಟ್ ಆರ್ 3 ಮತ್ತು ಆರ್ 4 ಗೆ ಅನುರೂಪವಾಗಿದೆ ಮತ್ತು ಅವು ಹೊಂದಿಕೆಯಾಗುತ್ತವೆ ಈ ಬದಿಯಲ್ಲಿ ಎಸ್ ನಾಟ್ ಸಿ ಮತ್ತು ಡಿ ಯ ಡಿ ಡಿಟಿ ಗೆ ಹೊಂದಿಕೆಯಾಗುತ್ತವೆ ಆದರೆ ಇಲ್ಲಿ ಶೂನ್ಯವಾಗಿರುವ ಎ ಬಿ ಮತ್ತು ಸಿ ಗೆ ಅನುಗುಣವಾದ ಅಂತರ್ಜೀವಕೋಶ ಅನ್ನು ಈ ನಿರ್ದಿಷ್ಟದಿಂದ ಇಲ್ಲಿರುವ ಮ್ಯಾಟ್ರಿಕ್ಸ್ ನ ಎ ಬಿ ಸಿ ಭಾಗದಿಂದ ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಈ ನಿರ್ದಿಷ್ಟ ಭಾಗದಿಂದ ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು ಇದನ್ನು ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳನ್ನು ಪ್ರತಿನಿಧಿಸುವ ಮ್ಯಾಟ್ರಿಕ್ಸ್ ಮತ್ತು ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಗಳನ್ನು ಪ್ರತಿನಿಧಿಸುವ ಮ್ಯಾಟ್ರಿಕ್ಸ್ ಎಂದು ಪ್ರತಿನಿಧಿಸಿದ್ದೇನೆ ನೀವು ವಿವರಗಳನ್ನು ನೋಡಬಹುದು ಮತ್ತು ಸಮಯದೊಂದಿಗೆ ಮನವರಿಕೆ ಮಾಡಬಹುದು ಈಗ ನಾವು ಮುಂದೆ ಸಾಗೋಣ ಆದ್ದರಿಂದ ಮೆಟಾಬೊಲೈಟ್ ಫ್ಲಕ್ಸ್ ವಿಶ್ಲೇಷಣೆ ಇದು ಈ ರೀತಿಯ ವಿಷಯವಾಗಿದೆ ಮೆಟಾಬೊಲೈಟ್ ಫ್ಲಕ್ಸ್ ವಿಶ್ಲೇಷಣೆಯೊಂದಿಗೆ ಏನು ಮಾಡಬಹುದು ಸರಿ ಈ ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ನಮಗೆ ವಿವಿಧ ಪ್ರಮಾಣ ಅನ್ನು ನೀಡುತ್ತದೆ ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ಕ್ಷಮಿಸಿ ಈ ಪ್ರಾತಿನಿಧ್ಯವು ನಮಗೆ ಸ್ಟಾಯ್ಕಿಯೋಮೆಟ್ರಿಕ್ ಮ್ಯಾಟ್ರಿಕ್ಸ್ ವಿವಿಧ ಪ್ರಮಾಣ ಗಳು ಮತ್ತು ಕ್ರೂಡೀಕೃತದ ಪ್ರಮಾಣ ಗಳನ್ನು ನೀಡುತ್ತದೆ ಆದ್ದರಿಂದ ಎಲ್ಲವನ್ನೂ ಏನು ಮಾಡಬಹುದೆಂದು ನೋಡೋಣ ಅಥವಾ ಅಂತಹ ಪ್ರಾತಿನಿಧ್ಯದೊಂದಿಗೆ ಮಾಡುವ ಸಾಮಾನ್ಯ ವಿಷಯಗಳು ಯಾವುವು ಇದು ಜೈವಿಕರಿಯಾಕ್ಟರ್ ದೃಷ್ಟಿಕೋನದಿಂದ ನಮಗೆ ಉಪಯುಕ್ತವಾಗಿದೆ ಆದ್ದರಿಂದ ಇದು ಬಾಹ್ಯಕೋಶೀಯ ಮೆಟಾಬೊಲೈಟ್ ಪ್ರಮಾಣ ಗಳಿಂದ ಅಂತರ್ಜೀವಕೋಶದ ಮೆಟಾಬೊಲೈಟ್ ಹರಿವಿನ ಅಂದಾಜು ಆಗಿದೆ ಹಿಂದಿನ ಮಾಡ್ಯೂಲ್ ಮಾಡ್ಯೂಲ್ ಮೂರರಲ್ಲಿ ನಾವು ಮಾತನಾಡಿದ ಕೆಲವು ವಿಧಾನಗಳಿಂದ ಬಾಹ್ಯಕೋಶೀಯ ಚಯಾಪಚಯಗಳನ್ನು ಅಳೆಯಬಹುದು ಆದ್ದರಿಂದ ಅವುಗಳನ್ನು ಅಳೆಯುವ ಮೂಲಕ ನಾವು ಅಂತರ್ಜೀವಕೋಶದ ಮೆಟಾಬೊಲೈಟ್ ಹರಿವಿನ ಅಂದಾಜು ಪಡೆಯಬಹುದು ಯಾವ ಪ್ರಮಾಣ ದಲ್ಲಿ ಕೋಶ ಒಳಗೆ ಕ್ರಿಯೆ ನಡೆಯುತ್ತಿದೆ ಕೋಶ ಮಾರ್ಗಗಳಲ್ಲಿ ಶಾಖೆ ಬಿಂದು ನಿಯಂತ್ರಣ ನೋಡಲ್ ಬಿಗಿತ ಗುರುತಿಸುವಿಕೆ ಹೀಗೆ ಇದನ್ನು ಮಾಡಬಹುದು ಪರ್ಯಾಯ ಮಾರ್ಗಗಳ ಗುರುತಿಸುವಿಕೆಯನ್ನು ಮಾಡಬಹುದು ಫ್ಲಕ್ಸೋಮ್ ಮೆಟಾಬಾಲೋಮ್ ಮತ್ತು ಅನೇಕ ಓಮ್ ಗಳ ವಿಶ್ಲೇಷಣೆ ಮಾಡಬಹುದು ಓಮ್ ಏನೂ ಅಲ್ಲ ಆದರೆ ನಡೆಯುವ ಎಲ್ಲದರ ಸಂಪೂರ್ಣ ಸಂಗ್ರಹ ಜೀನೋಮ್ ಉದಾಹರಣೆಗೆ ಕೋಶದಲ್ಲಿನ ಎಲ್ಲಾ ಜೀನ್ ಗಳ ಸಂಗ್ರಹದ ಸಂಪೂರ್ಣ ನಿರೂಪಣೆಯಾಗಿದೆ ಫ್ಲಕ್ಸೋಮ್ ಎನ್ನುವುದು ಕೋಶದಲ್ಲಿನ ಎಲ್ಲಾ ಹರಿವುಗಳ ಸಂಪೂರ್ಣ ಪ್ರಾತಿನಿಧ್ಯ ಮತ್ತು ಹೀಗೆ ಈ ವಿಧಾನವನ್ನು ಬಳಸಿಕೊಂಡು ನೀವು ಅದನ್ನು ವಿಶ್ಲೇಷಿಸಬಹುದು ಮೆಟಾಬೊಲೈಟ್ ಫ್ಲಕ್ಸ್ ವಿಶ್ಲೇಷಣೆಯೊಂದಿಗೆ ಏನು ಮಾಡಬಹುದು ಎಂಬುದಕ್ಕೆ ಉದಾಹರಣೆಗಳಾಗಿ ನಾವು ಮೊದಲ ಎರಡನ್ನು ಮಾತ್ರ ನೋಡಲಿದ್ದೇವೆ ಆದ್ದರಿಂದ ಮೊದಲನೆಯದನ್ನು ಅಂದರೆ ಬಾಹ್ಯಕೋಶೀಯ ಮೆಟಾಬೊಲೈಟ್ ಪ್ರಮಾಣ ಗಳಿಂದ ಅಂತರ್ಜೀವಕೋಶದ ಮೆಟಾಬೊಲೈಟ್ ಹರಿವಿನ ಅಂದಾಜು ನೋಡೋಣ ನಾವು ಮೊದಲು ನೋಡಿದ ಅದೇ ಚಿತ್ರವು ಇದಾಗಿದೆ ಎಸ್ ನಾಟ್ ಎಸ್ ಗೆ ಹೋಗುವುದಿಲ್ಲ ಅದು ಎ ಮತ್ತು ಬಿ ಗೆ ಹೋಗುತ್ತದೆ ಎ ಸಿ ಗೆ ಹೋಗುತ್ತದೆ ಮತ್ತು ಬಿ ಡಿ ಗೆ ಹೋಗುತ್ತದೆ ಎಸ್ ನಾಟ್ ಸಿ ಮತ್ತು ಡಿ ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳು ಎಸ್ ಎ ಮತ್ತು ಬಿ ಅಂತರ್ಜೀವಕೋಶದ ಚಯಾಪಚಯ ಕ್ರಿಯೆಗಳು ಆದ್ದರಿಂದ ನಾವು ಎಸ್ ನಾಟ್ ಸಿ ಮತ್ತು ಡಿ ಅನ್ನು ಅಳೆದರೆ ಮತ್ತು ನಂತರ ಇಲ್ಲಿ ಒಳಗೊಂಡಿರುವ ಪ್ರಮಾಣ ಅನ್ನು ಪಡೆಯಿರಿ ನಾವು ಅದನ್ನು ಹೇಗೆ ಮಾಡುವುದು ನಮಗೆ ತಿಳಿದಿದೆ ಬಾಹ್ಯಕೋಶೀಯ ಅಂದರೆ ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳಿಗೆ ಅನುಗುಣವಾದ ಸೂತ್ರೀಕರಣ ಇದು ನಾವು ಅದನ್ನು ಮೊದಲೇ ನೋಡಿದ್ದೇವೆ ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳಿಗೆ ಅನುಗುಣವಾದ ಪ್ರಮಾಣ ಅನ್ನು ಗಮನಿಸಿ ಇದು ಎಸ್ ನಾಟ್ ನ ಡಿ ಡಿಟಿ ddt ಸಿ ಮತ್ತು ಡಿ ಆಗಿದೆ ಬಾಹ್ಯಕೋಶೀಯ ಚಯಾಪಚಯ ಕ್ರಿಯೆಗಳಿಗೆ ಅನುಗುಣವಾದ ಸಮೀಕರಣಗಳನ್ನು ಈ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯಲಾಗಿದೆ ಮತ್ತು ಇದು ಅಂತರ್ಜೀವಕೋಶವಾಗಿದೆ ಎಸ್ ನಾಟ್ ಸಿ ಮತ್ತು ಡಿ ಅನ್ನು ಅಳೆಯಲು ಸಾಧ್ಯವಾದರೆ ನೀವು ಇದನ್ನು ಲೆಕ್ಕ ಹಾಕಬಹುದು ಸರಿ ಸಮಯದ ಮಧ್ಯಂತರಗಳಲ್ಲಿ ನೀವು ಸಮಂಜಸವಾಗಿ ಅಂತರವನ್ನು ತೆಗೆದುಕೊಳ್ಳುತ್ತೀರಿ ನಂತರ ನೀವು ನಿಜವಾಗಿಯೂ ಹೊರಗಿನ ಕೋಶದಲ್ಲಿ ಎಸ್ ನಾಟ್ ಸಿ ಮತ್ತು ಡಿ ವ್ಯತ್ಯಾಸಗಳ ಪ್ರಮಾಣ ಅನ್ನು ಪಡೆಯಬಹುದು ಎಸ್ ನಾಟ್ ಸಿ ಮತ್ತು ಡಿ ಪ್ರಮಾಣ ಅನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಆಸಕ್ತಿಯು ಆರ್ 1 ಮತ್ತು ಆರ್ 2 ಅನ್ನು ಅಂದಾಜು ಮಾಡುವುದರಲ್ಲಿದೆ ಎಂದು ಹೇಳೋಣ ಅದು ನಮ್ಮ ಆಸಕ್ತಿ ನಾವು ಇಲ್ಲಿ ಹೇಳಿದ್ದು ಅಂತರ್ಜೀವಕೋಶದ ಮೆಟಾಬೊಲೈಟ್ ಹರಿವಿನ ಅಂದಾಜು ಅಥವಾ ಬಾಹ್ಯಕೋಶೀಯ ಮೆಟಾಬೊಲೈಟ್ ಪ್ರಮಾಣ ನಿಂದ ಎಂದು ಆರ್ ನಾಟ್ ಎಸ್ ನಾಟ್ ಮಾಪನಗಳಿಂದ ತಲಾಧಾರವನ್ನು ಬಳಸಿಕೊಳ್ಳುವ ಪ್ರಮಾಣ ಅನ್ನು ಅಂದಾಜು ಮಾಡಬಹುದು ಅದು ಸರಿ ನೇರವಾಗಿ ನಿಮಗೆ ಆರ್ ನಾಟ್ ಅನ್ನು ನೀಡುತ್ತದೆ ಆರ್ 3 ಆರ್ 4 ಮೆಟಾಬೊಲೈಟ್ ಅಥವಾ ಉತ್ಪನ್ನ ರಚನೆಯ ಪ್ರಮಾಣ ಅನ್ನು ಕ್ರಮವಾಗಿ ಸಿ ಮತ್ತು ಡಿ ಅಳತೆಗಳಿಂದ ಅಂದಾಜು ಮಾಡಬಹುದು ಅಂತರ್ಜೀವಕೋಶದ ಮ್ಯಾಟ್ರಿಕ್ಸ್ ಸಮೀಕರಣವು ಮೂರು ಸಮೀಕರಣಗಳನ್ನು ಮತ್ತು ಐದು ಅಜ್ಞಾತಗಳನ್ನು ಹೊಂದಿದೆ ಸರಿ ಸಮೀಕರಣಗಳ ಸಂಖ್ಯೆ ಅಜ್ಞಾತ ಸಂಖ್ಯೆ ಡಿಗ್ರಿ ಆಫ್ ಫ್ರೀಡಂ ಮಟ್ಟ ನಿಮಗೆ ತಿಳಿದಿದೆ ಡಿಗ್ರಿ ಆಫ್ ಫ್ರೀಡಂ ಈ ಸಮೀಕರಣಗಳ ಗುಂಪನ್ನು ಸಂಪೂರ್ಣವಾಗಿ ಪರಿಹರಿಸಲು ತಿಳಿಯಬೇಕಾದ ಸ್ವತಂತ್ರ ಅಸ್ಥಿರಗಳ ಸಂಖ್ಯೆಯಾಗಿದೆ ನಮಗೆ ಮೂರು ಸಮೀಕರಣಗಳಿವೆ ಐದು ಅಜ್ಞಾತ ಆದ್ದರಿಂದ ಐದು ಮೈನಸ್ ಮೂರು ಆಗಿದೆ ಎರಡು ಆದ್ದರಿಂದ ಆರ್ 1 ಮತ್ತು ಆರ್ 2 ಅನ್ನು ನಿರ್ಧರಿಸಲು ನಮಗೆ ಮೂರು ಬಾಹ್ಯಕೋಶದ ಹರಿವುಗಳಲ್ಲಿ ಎರಡು ಅಗತ್ಯವಿದೆ ಅಂದರೆ ಆ ಎರಡು ಯಾವುದೆಂದರೆ ಆರ್ 3 ಮತ್ತು ಆರ್ 4 ಎಂದು ತಿಳಿದುಬಂದಿದೆ ಇದನ್ನು ಸಿ ಮತ್ತು ಡಿ ಅಳತೆಗಳು ನಾವು ಸಿ ಮತ್ತು ಡಿ ಸಾಂದ್ರತೆಯ ಅಳತೆಗಳನ್ನು ಸಮಂಜಸವಾದ ಅಂತರದ ಸಮಯದಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ ಸಾಂದ್ರತೆಗಳನ್ನು ಹೊಂದಿದ್ದೇವೆ ನಾವು ಈ ಪ್ರಮಾಣ ಅನ್ನು ಹೊಂದಿದ್ದೇವೆ ಡಿರೈವೆಟಿವ್ಸ್ ಗಳಾದ ಸಿ ಎರಡು ಮೈನಸ್ ಸಿ ಒಂದು ಅನ್ನು ಟಿ ಎರಡು ಮೈನಸ್ ಟಿ ಒಂದರಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಇಲ್ಲಿ ಮ್ಯಾಟ್ರಿಕ್ಸ್ ಆಗಿದೆ ನಾವು ಶೂನ್ಯ ಎಂದು ತೆಗೆದುಕೊಂಡ ಅಂತರ್ಜೀವಕೋಶದ ಮ್ಯಾಟ್ರಿಕ್ಸ್ ಆಗಿದೆ ಇದನ್ನು ನಾವು ಈ ಭಾಗವಾಗಿ ಆರ್ ನಾಟ್ ಆರ್ 1 ಆರ್ 2 ಗೆ ಅನುಗುಣವಾಗಿ ಪ್ರತಿನಿಧಿಸಬಹುದು ಮತ್ತು ಈ ಭಾಗವು ಕೇವಲ ಆರ್ 3 ಆರ್ 4 ಬಲಕ್ಕೆ ಅನುಗುಣವಾಗಿರುತ್ತದೆ ಅದು ಮೂಲಭೂತವಾಗಿ ಒಂದೇ ಆಗಿರುತ್ತದೆ ನೀವು ಅದನ್ನು ಪರೀಕ್ಷಿಸಬಹುದು ಆದ್ದರಿಂದ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಶೂನ್ಯ ಒಂದು ಶೂನ್ಯ ಶೂನ್ಯ ಶೂನ್ಯ ಒಂದು ಇದು ಆರ್ ಶೂನ್ಯ ಆರ್ 1 ಆರ್ 2 ಗೆ ಅನುರೂಪವಾಗಿದೆ ಆದ್ದರಿಂದ ನಾವು ಅದನ್ನು ಪ್ರತ್ಯೇಕವಾಗಿ ಬರೆದಿದ್ದೇವೆ ಮತ್ತು ಶೂನ್ಯ ಶೂನ್ಯ ಮೈನಸ್ ಒಂದು ಶೂನ್ಯ ಶೂನ್ಯ ಒಂದು ಇದು ಆರ್ 3 ಮತ್ತು ಆರ್ 4 ಗೆ ಅನುರೂಪವಾಗಿದೆ ಆದ್ದರಿಂದ ನಾವು ಅವುಗಳನ್ನು ಪ್ರತ್ಯೇಕವಾಗಿ ಶೂನ್ಯ ಶೂನ್ಯ ಶೂನ್ಯ ಎಂದು ಬರೆದಿದ್ದೇವೆ ಈಗ ನಾವು ಈ ಮ್ಯಾಟ್ರಿಕ್ಸ್ ಸಮೀಕರಣವನ್ನು ಸ್ಥಳಾಂತರಿಸಿದರೆ ಇದು ಮ್ಯಾಟ್ರಿಕ್ಸ್ ಅನ್ನು ಒಳಗೊಂಡಿರುವ ಸಮೀಕರಣವಾಗಿದೆ ನಾವು ಇವುಗಳನ್ನು ಸ್ಥಳಾಂತರಿಸುತ್ತೇವೆ ಮತ್ತು ಮೊದಲ ಮ್ಯಾಟ್ರಿಕ್ಸ್ ನ ವಿಲೋಮದಿಂದ ಎರಡೂ ಬದಿಗಳನ್ನು ಮೊದಲೇ ಗುಣಿಸಲಾಗುತ್ತದೆ ಇದನ್ನು ಮಾಡಲು ನೀವು ರೇಖೀಯ ಬೀಜಗಣಿತ ಚೆನ್ನಾಗಿ ತಿಳಿದಿರಬೇಕು ಆದ್ದರಿಂದ ಈ ಉಪನ್ಯಾಸದಲ್ಲಿ ಆ ಮೊದಲ ತತ್ವಗಳ ಅರ್ಥೈಸುವಿಕೆ ಸ್ವಲ್ಪ ಕಷ್ಟ ಆದ್ದರಿಂದ ನೀವು ಅದನ್ನು ಅನುಸರಿಸಿದರೆ ಅದು ಉತ್ತಮವಾಗಿದೆ ಇಲ್ಲದಿದ್ದರೆ ನೀವು ಅದನ್ನು ನಂಬಿಕೆಯ ಮೇಲೆ ತೆಗೆದುಕೊಳ್ಳಬೇಕು ತದನಂತರ ಹೋಗಿ ಮ್ಯಾಟ್ರಿಕ್ಸ್ ಬೀಜಗಣಿತವನ್ನು ಪರಿಶೀಲಿಸಿ ತದನಂತರ ಈ ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ ಆದ್ದರಿಂದ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಅದರ ವಿಲೋಮದಿಂದ ಪೂರ್ವಭಾವಿಯಾಗಿ ಬಳಸಿದರೆ ಇದು ಕೈಬಿಡುತ್ತದೆ ಮತ್ತು ಇದನ್ನು ಮೊದಲೇ ಗುಣಿಸಿ ಇದೇ ವಿಲೋಮ ಮ್ಯಾಟ್ರಿಕ್ಸ್ ನೊಂದಿಗೆ ಈ ಟರ್ಮ್ ಉಳಿಯುತ್ತದೆ ಮತ್ತು ಹೇಗಾದರೂ ಇದು ಶೂನ್ಯವಾಗಿರುತ್ತದೆ ಆದ್ದರಿಂದ ಇದು ಕೈಬಿಡಲಿದೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಸ್ಥಳಾಂತರಿಸಿದ್ದೇವೆ ಮತ್ತು ಆದ್ದರಿಂದ ಎಲ್ಲಾ ಮೈನಸ್ ಒಂದುಗಳು ಇಲ್ಲಿ ಒಂದುಗಳಾಗಿವೆ ಈ ಸೊನ್ನೆಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಇದಕ್ಕೆ ಸಮನಾಗಿರುತ್ತದೆ ಅದು ಮೊದಲ ಹೆಜ್ಜೆ ತದನಂತರ ನಾವು ಇದನ್ನು ಈ ಮ್ಯಾಟ್ರಿಕ್ಸ್ ನೊಂದಿಗೆ ಮೊದಲೇ ಗುಣಿಸಿದ್ದೇವೆ ಕ್ಷಮಿಸಿ ಈ ಮ್ಯಾಟ್ರಿಕ್ಸ್ ನ ವಿಲೋಮವಾಗಿರುವ ಮ್ಯಾಟ್ರಿಕ್ಸ್ ನೊಂದಿಗೆ ಇದುವೇ ಅದು ಆದ್ದರಿಂದ ವಿಲೋಮವು ಏಕತೆ ಮ್ಯಾಟ್ರಿಕ್ಸ್ ಆಗಿದೆ ನಾವು ಅದನ್ನು ಪ್ರತಿನಿಧಿಸಲು ಹೋಗುವುದಿಲ್ಲ ಈ ಮ್ಯಾಟ್ರಿಕ್ಸ್ ಆರ್ 3 ಆರ್ 4 ಗೆ ಗುಣಿಸಿದಾಗ ಆಗ ನಮಗೆ ನೇರವಾಗಿ ಆರ್ ನಾಟ್ ಆರ್ 1 ಮತ್ತು ಆರ್ 2 ಅನ್ನು ನೀಡುತ್ತದೆ ಅಥವಾ ಆರ್ 3 ಆರ್ 4 ಆರ್ ನಾಟ್ ಆರ್ 1 ಮತ್ತು ಆರ್ 2 ಅನ್ನು ಅಳೆಯುವ ಮೂಲಕ ನಾವು ಆಸಕ್ತಿ ಹೊಂದಿದ್ದೇವೆ ಇಲ್ಲ ಆರ್ 3 ಆರ್ 4 ಇವುಗಳನ್ನು ಇಲ್ಲಿ ಅಳೆಯಲಾಗುತ್ತಿದೆ ಇಲ್ಲಿ ಸಿ ಮತ್ತು ಡಿ ಅಳತೆಗಳಿಂದ ಲೆಕ್ಕಹಾಕಲಾಗಿದೆ ಇದರೊಂದಿಗೆ ನಾವು ಆರ್ ನಾಟ್ ಆರ್ 1 ಮತ್ತು ಆರ್ 2 ಅನ್ನು ಪಡೆಯಬಹುದು ಆದ್ದರಿಂದ ಆರ್ ನಾಟ್ ಆರ್ 1 ಮತ್ತು ಆರ್ 2 ನೀವು ಲೆಕ್ಕ ಹಾಕಿದರೆ ಇದರ ಪೂರ್ವ ಗುಣಾಕಾರದಲ್ಲಿ ಅದು ಹೊರಹೊಮ್ಮುತ್ತದೆ ನೀವು ಗುಣಿಸಿದರೆ ಈ ಮ್ಯಾಟ್ರಿಕ್ಸ್ ಹೊಮ್ಮುತ್ತದೆ ಮತ್ತು ಹೀಗೆ ಆರ್ 3 ಜೊತೆಗೆ ಆರ್ 4 ಆರ್ 3 ಮತ್ತು ಆರ್ 4 ಆದ್ದರಿಂದ ಆರ್ ನಾಟ್ ಆರ್ 3 ಪ್ಲಸ್ ಆರ್ 4 ಗೆ ಸಮನಾಗಿರುತ್ತದೆ ಆರ್ 1 ಆರ್ 3 ಗೆ ಸಮನಾಗಿರುತ್ತದೆ ಆರ್ 2 ಆರ್ 4 ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ರೀತಿಯ ಕುಶಲತೆಯನ್ನು ಮಾಡುವುದರ ಮೂಲಕ ಅಳೆಯಬಹುದಾದ ಬಾಹ್ಯಕೋಶೀಯ ಪ್ರಮಾಣ ದ ಆಧಾರದ ಮೇಲೆ ನಾವು ನೇರವಾಗಿ ಅಂತರ್ಜೀವಕೋಶದ ಪ್ರಮಾಣ ಅನ್ನು ಪಡೆಯುತ್ತೇವೆ ಅದು ಶಕ್ತಿಯುತವಾಗಿದೆ ಈಗ ನೋಡಲ್ ಬಿಗಿತ ಗುರುತಿಸುವಿಕೆಯನ್ನು ನೋಡೋಣ ತೊಂಬತ್ತರ ದಶಕದ ಆರಂಭದಲ್ಲಿ ನಾವು ಮಾತನಾಡಿದ ಲೈಸೈನ್ ಸುಧಾರಣೆಗೆ ಇದು ಕಾರಣವಾಗಿದೆ ವಲ್ಲಿನೋ ಮತ್ತು ಸ್ಟೀಫನೊಪೌಲೋಸ್ Stephanopoulos's ಅವರ ತೊಂಬತ್ತರ ದಶಕದ ಕೆಲಸ ಇದಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಚಯಾಪಚಯ ಹರಿವಿನ ವಿಶ್ಲೇಷಣೆ ಲೈಸಿನ್ ಉತ್ಪಾದನೆಯನ್ನು ಜನಪ್ರಿಯಗೊಳಿಸಿದ ಉದಾಹರಣೆಯನ್ನು ನಾವು ಪರಿಗಣಿಸೋಣ ಇದು ಇಲ್ಲಿ ಉಲ್ಲೇಖವಾಗಿದೆ ನಿಮ್ಮ ಉಲ್ಲೇಖಗಳ ಪಟ್ಟಿಯಲ್ಲಿಯೂ ಇದನ್ನು ನೀಡಲಾಗಿದೆ ನೀವು ಹೋಗಿ ಅದನ್ನು ನೋಡಬಹುದು ಸ್ಟೀಫನೊಪೌಲೋಸ್ Stephanopoulos's ಮತ್ತು ವಲ್ಲಿನೋ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೆಟ್ವರ್ಕ್ ರಿಜಿಡಿಟಿ ಮತ್ತು ಮೆಟಾಬಾಲಿಕ್ ಎಂಜಿನಿಯರಿಂಗ್ ಇನ್ ಮೆಟಾಬೊಲೈಟ್ ಓವರ್ ಪ್ರೊಡಕ್ಷನ್ ಇದನ್ನು ಸೈನ್ಸ್ ಜರ್ನಲ್ ನಲ್ಲಿ ಪ್ರಕಟಿಸಲಾಯಿತು ತದನಂತರ ಸಾವಿರದ ಒಂಬೈನೂರ ತೊಂಬತ್ತು ಮೂರರಲ್ಲಿ ಬಯೋಟೆಕ್ನಾಲಜಿ ಮತ್ತು ಬಯೋಎಂಜಿನಿಯರಿಂಗ್ನಲ್ಲಿ ಪ್ರಕಟವಾದ ಮತ್ತೊಂದು ಸಂಶೋಧನಾ ಪತ್ರಿಕೆ ಇದೆ ಅದು ಇನ್ನೂ ಕೆಲವು ವಿವರಗಳನ್ನು ನೀಡುತ್ತದೆ ಮೊದಲೇ ಹೇಳಿದಂತೆ ಎಲ್ ಲೈಸಿನ್ ಅಥವಾ ಮೈನಸ್ ಲೈಸಿನ್ ಅನ್ನು ವಾರ್ಷಿಕ ಪ್ರಮಾಣದಲ್ಲಿ ನೂರಾರು ಸಾವಿರ ಟನ್ ಗಳಲ್ಲಿ ಉತ್ಪಾದಿಸಲಾಗುತ್ತದೆ ಏಕೆಂದರೆ ಈ ಅಮೈನೊ ಆಮ್ಲವನ್ನು ಪ್ರಾಣಿ ಕೋಶಗಳಿಂದ ತಯಾರಿಸಲಾಗುವುದಿಲ್ಲ ಆದರೆ ಪ್ರೋಟೀನ್ ಗಳಿಗೆ ಇದು ಅಗತ್ಯವಾಗಿರುತ್ತದೆ ಆದ್ದರಿಂದ ಅದನ್ನು ಒದಗಿಸಬೇಕಾಗಿದೆ ಅದು ಸ್ವತಃ ಮೈನಸ್ ಲೈಸಿನ್ ನ ದೊಡ್ಡ ಉತ್ಪಾದನೆಗೆ ಕಾರಣವಾಗುತ್ತದೆ ಅಥವಾ ನೀಡುತ್ತದೆ ಕೊರಿನೆಬ್ಯಾಕ್ಟೀರಿಯಂ ಗ್ಲುಟಾಮಿಕಮ್ ಇದು ಸೂಕ್ಷ್ಮಜೀವಿ ಇದು ಎಲ್ ಲೈಸಿನ್ ಅನ್ನು ಉತ್ಪಾದಿಸುತ್ತದೆ ಇದನ್ನು ಉತ್ಪಾದಿಸುವಾಗ ಇಳುವರಿ ಕೇವಲ ಹದಿನೈದು ಪ್ರತಿಶತದಷ್ಟಿತ್ತು ಮತ್ತು ಈ ಹದಿನೈದು ಪ್ರತಿಶತವನ್ನು ಚಯಾಪಚಯ ಹರಿವಿನ ವಿಶ್ಲೇಷಣೆಯ ಮೂಲಕ ಮೂರು ಪಟ್ಟು ಹೆಚ್ಚು ಅಂದರೆ ಐವತ್ತು ಪ್ರತಿಶತಕ್ಕಿಂತಲೂ ಹೆಚ್ಚಿಸಲಾಗಿದೆ ನೀವು ಇಲ್ಲಿ ಶಕ್ತಿಯನ್ನು ನೋಡುತ್ತೀರಿ ಚಯಾಪಚಯ ಹರಿವಿನ ವಿಶ್ಲೇಷಣೆ ಮತ್ತು ನಂತರದ ಆನುವಂಶಿಕ ಬದಲಾವಣೆಗಳ ಮೂಲಕ ಹದಿನೈದು ಪ್ರತಿಶತವು ಐವತ್ತು ಪ್ರತಿಶತಕ್ಕೆ ಹೋಗಿದೆ ಇಲ್ಲಿ ನೋಡಿ ಚಯಾಪಚಯ ಹರಿವಿನ ವಿಶ್ಲೇಷಣೆ ನಿಮಗೆ ನಿರ್ದೇಶನಗಳನ್ನು ನೀಡುತ್ತದೆ ಅದರ ಆಧಾರದ ಮೇಲೆ ನೀವು ಜೀವಿಗಳನ್ನು ಜೆನೆಟಿಕಲಿ ಮಾರ್ಪಡಿಸಬೇಕು ಮತ್ತು ನಂತರ ಈ ಸಂದರ್ಭದಲ್ಲಿ ಅದು ಮೂರು ಪಟ್ಟು ಹೆಚ್ಚು ಇಳುವರಿಯನ್ನು ನೀಡುತ್ತದೆ ಆದ್ದರಿಂದ ಕೆಲವು ವಿವರಗಳು ಈ ರೀತಿಯಾಗಿವೆ ಲೈಸಿನ್ ಉತ್ಪಾದನೆಗೆ ನಾವು ಆಸಕ್ತಿ ವಹಿಸಬೇಕಾದ ಪ್ರಾಥಮಿಕ ಮಾರ್ಗ ಇದು ಇದು ಗ್ಲೈಕೋಲಿಸಿಸ್ ಗ್ಲೂಕೋಸ್ ಗ್ಲೂಕೋಸ್ 6 ಫಾಸ್ಫೇಟ್ಗೆ ಹೋಗುವುದು ಫ್ರಕ್ಟೋಸ್ 6 ಫಾಸ್ಫೇಟ್ ಫಾಸ್ಫೊಯೆನಾಲ್ ಪೈರುವೇಟ್ ಟು ಪೈರುವೇಟ್ ತದನಂತರ ಈ ಶಾಖೆ ಬಿಂದು ಇದೆ ಅದು ಮುಖ್ಯವಾಗಿದೆ ಇಲ್ಲಿ ರಿಬುಲೋಸ್ 5 ಫಾಸ್ಫೇಟ್ ಮೂಲಕ ಗ್ಲೂಕೋಸ್ 6 ಫಾಸ್ಫೇಟ್ ಮತ್ತೆ ಫ್ರಕ್ಟೋಸ್ 6 ಫಾಸ್ಫೇಟ್ಗೆ ಬರುತ್ತದೆ ಇಲ್ಲಿ ಫಾಸ್ಫೊಯೆನಾಲ್ ಪೈರುವೇಟ್ ಆಕ್ಸಲೋಅಸೆಟಿಕ್ ಆಮ್ಲಕ್ಕೆ ಮತ್ತು ನಂತರ ಲೈಸಿನ್ ಗೆ ಹೋಗುತ್ತದೆ ಪೈರುವೇಟ್ ಸಹ ಲೈಸಿನ್ ಗೆ ಹೋಗಬಹುದು ಮತ್ತು ಇಲ್ಲಿ ಮತ್ತೊಂದು ಶಾಖೆ ಇದೆ ಪೈರುವೇಟ್ ನಿಂದ ಅಸಿಟೈಲ್ ಕೋ ಎ ಜನರು ಇದನ್ನು ಗುರುತಿಸುತ್ತಾರೆ ಇದು ಟಿಸಿಎ ಚಕ್ರ ಇದನ್ನು ಇಲ್ಲಿ ಚುಕ್ಕೆಗಳ ವಲಯದಿಂದ ಸೂಚಿಸಲಾಗುತ್ತದೆ ಅಂದರೆ ಡ್ಯಾಶ್ ಮಾಡಿದ ವಲಯ ಒಂದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಗಳು ಸಂಭವಿಸುವ ಮೆಟಾಬೊಲೈಟ್ ಎಂಬ ನೋಡ್ ಅನ್ನು ಈಗ ನಾವು ವ್ಯಾಖ್ಯಾನಿಸೋಣ ಆದ್ದರಿಂದ ಈ ನೆಟ್ವರ್ಕ್ ನಲ್ಲಿ ಮೂರು ತತ್ವ ನೋಡ್ ಗಳು ಅಥವಾ ಶಾಖಾ ಬಿಂದುಗಳಿವೆ ಜಿ 6 ಪಿ ಅಲ್ಲಿ ಕವಲೊಡೆಯುವಿಕೆ ಇದೆ ಒಂದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ ಒಂದು ಪ್ರತಿಕ್ರಿಯೆ ಎರಡನೇ ಪ್ರತಿಕ್ರಿಯೆ ತದನಂತರ ಪಿ ಇ ಪಿ ಇದು ಇಲ್ಲಿ ಆಕ್ಸಲೋಅಸೆಟಿಕ್ ಆಮ್ಲಕ್ಕೆ ಹೋಗುತ್ತದೆ ಮತ್ತು ಇಲ್ಲಿ ಪೈರುವೇಟ್ ಇದು ಆಕ್ಸಲೋಅಸೆಟಿಕ್ ಆಮ್ಲ ಮತ್ತು ಎಲ್ ಲೈಸಿನ್ l ysine ಗೆ ಹೋಗುತ್ತದೆ ಆದ್ದರಿಂದ ಇವುಗಳು ಇಲ್ಲಿ ಮೂರು ಶಾಖಾ ಕೇಂದ್ರಗಳಾಗಿವೆ ನೋಡಲ್ ಕಟ್ಟುನಿಟ್ಟಿನ ವಿಶ್ಲೇಷಣೆ ಮಾಡಲು ಗಮನಹರಿಸಬೇಕು ಅಪೇಕ್ಷಿತ ಶಾಖೆಗಳ ಮೂಲಕ ಫ್ಲಕ್ಸ್ ಅನ್ನು ಆದ್ಯತೆಯಾಗಿ ಹೆಚ್ಚಿಸಲು ಕುಶಲತೆಯ ಸಾಧ್ಯತೆಯನ್ನು ನೋಡ್ ಗಳು ನಮಗೆ ಒದಗಿಸುತ್ತವೆ ಫ್ಲಕ್ಸ್ ಇಲ್ಲಿ ಎಲ್ ಲೈಸಿನ್ ಗೆ ಹೋಗಬೇಕೆಂದು ನಾವು ಬಯಸುತ್ತೇವೆ ಮತ್ತು ಇದು ಸಾಧ್ಯತೆ ಇರುವ ಸ್ಥಳಗಳಲ್ಲಿ ಒಂದಾಗಿದೆ ಕೆಲವು ವಿಧಾನಗಳಿಂದ ಫ್ಲಕ್ಸ್ ಅನ್ನು ಇಲ್ಲಿ ಹೆಚ್ಚು ಚಾನಲ್ ಮಾಡಲು ಇಲ್ಲಿ ಫ್ಲಕ್ಸ್ ಗೆ ಹೋಲಿಸಿದರೆ ಅದು ಎಲ್ ಲೈಸಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಹೊರಟಿದೆ ಸರಿ ಆದ್ದರಿಂದ ಅದಕ್ಕಾಗಿಯೇ ನಾವು ಈ ನೋಡ್ಗಳನ್ನು ನೋಡುತ್ತೇವೆ ಅಂದರೆ ಅವುಗಳೇ ಶಾಖೆ ಬಿಂದುಗಳು ಆದ್ದರಿಂದ ಔಪಚಾರಿಕವಾಗಿ ಹೇಳುವುದಾದರೆ ಈ ಪರಿಭಾಷೆಯಲ್ಲಿ ಎಂ ಮೆಟಾಬೊಲೈಟ್ ಜೆ 1 ಜೆ 2 ಮತ್ತು ಜೆ 3 ಪ್ರಮಾಣ ಗಳೊಂದಿಗೆ ಮೂರು ಪ್ರತಿಕ್ರಿಯೆಗಳಿಗೆ ಒಳಗಾಗಿದ್ದರೆ ಅಥವಾ ಜೆ 1 ಜೆ 2 ಮತ್ತು ಜೆ 3 ಫ್ಲಕ್ಸ್ ಗಳಿಗೆ ಒಳಗಾಗಿದ್ದರೆ ನಿಮಗೆ ಎಕ್ಸ್ ವೈ ಮತ್ತು ಝೆಡ್ ಕೊಡುವುದಾದರೆ ವೈ ಇಲ್ಲಿ ಅಪೇಕ್ಷಿತ ಉತ್ಪನ್ನವಾಗಿದೆ ಜೆ 2 ಅನ್ನು ಜೆ 1 ಮತ್ತು ಜೆ 3 ಗಿಂತ ಆರಿಸಿಕೊಳ್ಳುವ ಮೂಲಕ ಹೆಚ್ಚಿಸಬೇಕಾಗಿದೆ ಸರಿ ಆದ್ದರಿಂದ ವಿಭಜಿತ ಅನುಪಾತ ಎಂದು ಕರೆಯಲ್ಪಡುವ ಇದು ಎಲ್ಲಾ ಶಾಖೆಗಳ ಮೂಲಕ ಹರಿವಿನ ಮೊತ್ತದಿಂದ ಭಾಗಿಸಲ್ಪಟ್ಟ ಅಪೇಕ್ಷಿತ ಶಾಖೆಯ ಮೂಲಕ ಹರಿವು ಆಗಿದೆ ಅದು ವಿಭಜನಾ ಅನುಪಾತ ಇದನ್ನು ಜೆ 2 ಎಂದು ಬರೆಯಬಹುದು ಈ ಸಂದರ್ಭದಲ್ಲಿ ಎಲ್ಲಾ ಜೆಎಸ್ ಜೆ 1 ಜೆ 2 ಜೆ 3 ಗಳ ಮೊತ್ತದಿಂದ ಭಾಗಿಸಬಹುದು ಆದ್ದರಿಂದ ಜೆ 2 ರಿಂದ ಜೆ 1 ಜೊತೆಗೆ ಜೆ 2 ಜೊತೆಗೆ ಜೆ 3 ಇದು ವಿಭಜನಾ ಅನುಪಾತ ಆಗಿದೆ splitratiofluxthroughthedesiredbranchsumoffluxesthroughallbranchesJ2iJiJ2J1J2J3 ಇದು ಉತ್ತಮವಾಗಿದೆ ಆದರೆ ನಾವು ಮಾಡಬೇಕಾಗಿರುವುದಕ್ಕೆ ಮುಖ್ಯ ಕಾರಣ ಇದು ಏಕೆ ಅಷ್ಟು ಸುಲಭವಲ್ಲ ನೋಡ್ನ ಸ್ವರೂಪದಿಂದಾಗಿ ಫ್ಲಕ್ಸ್ ಅನ್ನು ಇಚ್ಚೆಗೆ ಬದಲಾಯಿಸಲಾಗುವುದಿಲ್ಲ ಎಲ್ಲಾ ನೋಡ್ ಗಳಲ್ಲಿ ನಾವು ಈ ಶಾಖೆಯ ಮೂಲಕ ಹೆಚ್ಚು ಇಂಗಾಲವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ ಮತ್ತು ಬಹುಶಃ ಈ ಶಾಖೆಗೆ ಕಾರಣವಾದ ಕಿಣ್ವವನ್ನು ಕತ್ತರಿಸುವ ಮೂಲಕ ನಿಲ್ಲಿಸುತ್ತೇವೆ ಅದು ಆಗುವುದಿಲ್ಲ ಅದು ಏನು ಎಂದು ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎರಡು ರೀತಿಯ ನೋಡ್ ಗಳು ಸಾಧ್ಯ ಇದು ಕಟ್ಟುನಿಟ್ಟಾದ ನೋಡ್ ಅಥವಾ ಹೊಂದಿಕೊಳ್ಳುವ ನೋಡ್ ಆಗಿರಬಹುದು ಅದನ್ನು ಮಾಡಲು ನಾವು ಈ ಉದಾಹರಣೆಯನ್ನು ಪರಿಗಣಿಸೋಣ ಎ ಗೆ ಹೋಗುವ ಎಸ್ ಎ ಎಂಬುದು ಬಿ ಮತ್ತು ಸಿ ಗೆ ಹೋಗುತ್ತದೆ ಮತ್ತು ಸಿ ಎಂಬುದು ಡಿ ಮತ್ತು ಇ ಗೆ ಹೋಗುತ್ತದೆ ಇವು ಸಾಮಾನ್ಯೀಕೃತ ಹರಿವುಗಳು ಎಸ್ ಟು ಎ ಒಂದನೂರು ಎ ಟು ಬಿ ಐವತ್ತು ಮತ್ತು ಎ ಟು ಸಿ ಐವತ್ತು ಮತ್ತು ಸಿ ಟು ಡಿ ಇಪ್ಪತೈದು ಸಿ ಟು ಇ ಕೆಲವು ಘಟಕಗಳಲ್ಲಿ ಇಪ್ಪತೈದು ಮಿಲಿಮೋಲ್ ಪರ್ ಟೈಮ್ ಅಥವಾ ಇನ್ಯಾವುದೇ ಆಗಿರಬಹುದು ಆದ್ದರಿಂದ ಈ ನಿರ್ದಿಷ್ಟ ನೆಟ್ವರ್ಕ್ ಗೆ ಏನೂ ಮಾಡದಿದ್ದಾಗ ಇದು ಕವಲೊಡೆಯುತ್ತದೆ ಕೆಲವು ಆನುವಂಶಿಕತೆಯಿಂದ ನಾವು ಕಿಣ್ವಗಳನ್ನು ಕತ್ತರಿಸಬಹುದಾದರೆ ಈ ಶಾಖೆಗೆ ನಂತರ ಈ ಶಾಖೆಯನ್ನು ಕತ್ತರಿಸಬಹುದು ಮತ್ತು ಈ ಶಾಖೆಯನ್ನು ಸಹ ಕತ್ತರಿಸಬಹುದು ಹಾಗಾದರೆ ಆಗ ಈ ಸಿ ಟು ಡಿ ಪರಿವರ್ತನೆ ನಡೆಯಲು ಸಾಧ್ಯವಿಲ್ಲ ಅದು ಇದ್ದರೆ ಗಮನಿಸಿದ ಹರಿವುಗಳು ಎಂದಾದರೆ ಅದನ್ನು ನಿಜವಾಗಿಯೂ ಗಮನಿಸದಿದ್ದರೆ ಈ ಎರಡು ಕಡಿತಗಳನ್ನು ಮಾಡುವ ಹರಿವುಗಳು ಈ ರೀತಿಯಾಗಿ ಹೊರಹೊಮ್ಮುತ್ತವೆ ಎಂದು ಹೇಳೋಣ ಇವುಗಳನ್ನು ಕತ್ತರಿಸಿದಾಗ ಒಂದನೂರು ಇಲ್ಲಿ ಶೂನ್ಯವಾಗುತ್ತದೆ ಆದರೆ ಅದು ಇಲ್ಲಿ ಒಂದನೂರು ಆಗಿದೆ ಆದರೆ ಇದನ್ನು ಕತ್ತರಿಸುವ ಮೂಲಕ ಈ ಎರಡೂ ಹರಿವುಗಳು ಶೂನ್ಯವಾಗಿವೆ ಇದು ಸಂಭವಿಸಿದೆ ಎಂದು ಹೇಳೋಣ ಇದನ್ನು ಗಮನಿಸುವುದು ಸುಲಭವಲ್ಲ ಆದರೆ ಇದು ಸಂಭವಿಸಿದೆ ಎಂದು ಹೇಳೋಣ ಎ ನೋಡ್ ನಲ್ಲಿ ಇದು ಸಂಭವಿಸಿದ್ದರೆ ಒಂದು ಶಾಖೆಯ ಮೂಲಕ ಸಂಪೂರ್ಣ ಹರಿವನ್ನು ಮರುಹೊಂದಿಸಲು ಸಾಧ್ಯವಿದೆ ಇದು ಅಪೇಕ್ಷಿತ ಶಾಖೆ ಎಂದು ಹೇಳೋಣ ಈ ಶಾಖೆಯನ್ನು ಕತ್ತರಿಸುವ ಮೂಲಕ ಈ ಶಾಖೆಯ ಮೂಲಕ ನಾವು ಎಲ್ಲಾ ಫ್ಲಕ್ಸ್ ಗಳನ್ನು ಮರುಹೊಂದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಹೊಂದಿಕೊಳ್ಳುವ ನೋಡ್ ಆದರೆ ನೋಡ್ ಸಿ ನಲ್ಲಿ ನಾವು ಇದನ್ನು ಕತ್ತರಿಸಿದ ಕಾರಣ ಇದು ಕೂಡ ಕತ್ತರಿಸಲ್ಪಟ್ಟಿದೆ ನಾವು ಇದನ್ನು ಕತ್ತರಿಸುವ ಉದ್ದೇಶವನ್ನು ಹೊಂದಿರಲಿಲ್ಲ ಆದರೆ ನಾವು ಈ ಮಾರ್ಗವನ್ನು ಕತ್ತರಿಸಿದ ಕಾರಣ ಇದು ಕೂಡ ಕತ್ತರಿಸಲ್ಪಟ್ಟಿದೆ ಅಂತಹ ನೋಡ್ ಸಿ ಅನ್ನು ಕಟ್ಟುನಿಟ್ಟಾದ ನೋಡ್ ಎಂದು ಕರೆಯಲಾಗುತ್ತದೆ ಇತರ ಶಾಖೆಯ ಬಿಂದುವನ್ನು ಕತ್ತರಿಸಿದರೆ ಒಂದು ಶಾಖೆಯ ಬಿಂದುಗಳ ಮೂಲಕ ಫ್ಲಕ್ಸ್ ಅನ್ನು ಆದ್ಯತೆಯಾಗಿ ಹೆಚ್ಚಿಸಲು ನಾವು ನಿರೀಕ್ಷಿಸಲಾಗುವುದಿಲ್ಲ ಅದು ಕಟ್ಟುನಿಟ್ಟಾದ ನೋಡ್ ಆಗಿದೆ ಆದ್ದರಿಂದ ವಿಷಯಗಳನ್ನು ಕುಶಲತೆಯಿಂದ ನಿರ್ವಹಿಸಲು ನಾವು ಹೊಂದಿಕೊಳ್ಳುವ ನೋಡ್ ಗಳನ್ನು ಹುಡುಕಬೇಕಾಗಿದೆ ಕಟ್ಟುನಿಟ್ಟಿನ ನೋಡ್ ಗಳು ನಮಗೆ ಸಹಾಯ ಮಾಡುವುದಿಲ್ಲ ಆದ್ದರಿಂದ ಅನೇಕ ಕಾರಣಗಳಿಂದ ಬಿಗಿತ ಉಂಟಾಗಬಹುದು ಉದಾಹರಣೆಗೆ ಕೆಲವು ರೀತಿಯಲ್ಲಿ ಇ ಅನ್ನು ಉತ್ಪಾದಿಸುವ ಶಾಖೆಗೆ ಡಿ ಅಗತ್ಯವಾಗಬಹುದು ಕೆಲವು ಚಯಾಪಚಯ ವಿಧಾನ ಅಥವಾ ಕೆಲವು ಆನುವಂಶಿಕ ರೀತಿಯಲ್ಲಿ ಅದು ಕಾರಣವಾಗಬಹುದು ಬಹುಶಃ ಪ್ರತಿಕ್ರಿಯೆ ಲೂಪ್ ಮೂಲಕ ಅಥವಾ ಅಂತಹದ್ದೇನಾದರೂ ಆಗಿರಬಹುದು ಆದ್ದರಿಂದ ನೀವು ಇದನ್ನು ಕತ್ತರಿಸಿದರೆ ಇದು ಕೂಡ ಕತ್ತರಿಸಲ್ಪಡುತ್ತದೆ ಆದ್ದರಿಂದ ಇಲ್ಲಿಈ ಮೂರು ಶಾಖಾ ಬಿಂದುಗಳನ್ನು ತೋರಿಸಲಾಗಿದೆ ಜಿ 6 ಪಿ ಪಿ ಇ ಪಿ ಪೈರುವೇಟ್ ಈ ಮೂರು ನೋಡ್ಗಳು ಪ್ರಯೋಗಗಳು ಮತ್ತು ಫ್ಲಕ್ಸ್ ವಿಶ್ಲೇಷಣೆಯ ಮೂಲಕ ಈ ಎರಡು ನೋಡ್ಗಳು ಜಿ 6 ಪಿ ಮತ್ತು ಪೈರುವೇಟ್ ಇವುಗಳು ಹೊಂದಿಕೊಳ್ಳುತ್ತವೆ ಎಂದು ಕಂಡುಬಂದಿದೆ ಇತರ ಶಾಖೆಯನ್ನು ಕತ್ತರಿಸುವ ಮೂಲಕ ಅಪೇಕ್ಷಿತ ಶಾಖೆಯ ಮೂಲಕ ಫ್ಲಕ್ಸ್ ಅನ್ನು ಮರುಹೊಂದಿಸಲು ಸಾಧ್ಯವಿದೆ ಆದರೆ ಪಿ ಇ ಪಿ ಕಠಿಣವಾಗಿದೆ ಮತ್ತು ಉತ್ತಮ ಲೈಸಿನ್ ಉತ್ಪಾದನೆಗೆ ಬಿಗಿತವನ್ನು ನಿವಾರಿಸಬೇಕಾಗಿದೆ ನೀವು ಮಾಡಬಹುದು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಿ ಇ ಪಿ ಎಂಬುದು ಓ ಎ ಗೆ ಹೋಗುತ್ತದೆ ಇದು ಅಪೇಕ್ಷಿತ ಶಾಖೆ ಇದು ಪಿ ಇ ಪಿ ಕಾರ್ಬಾಕ್ಸಿಲೇಸ್ ಕಿಣ್ವವಾಗಿದೆ ಸಾಮಾನ್ಯ ಜೀವಿಗಳಿಂದ ಪಿ ಇ ಪಿ ಕಾರ್ಬಾಕ್ಸಿಲೇಸ್ ಕಟ್ಟುನಿಟ್ಟಾದ ನೋಡ್ ಗೆ ಕಾರಣವಾಗುತ್ತದೆ ಆದರೆ ಸ್ಯೂಡೋಮೊನಾಸ್ ನಿಂದ ಪಿ ಇ ಪಿ ಕಾರ್ಬಾಕ್ಸಿಲೇಸ್ ಕಿಣ್ವವು ಸಹಾಯಕವಾಗಿರುತ್ತದೆ ಇದು ಬಿಗಿತವನ್ನು ಮುರಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ವಿಧಾನವು ಯಾವುದಾಗಿತ್ತು ಎಂದರೆ ಸ್ಯೂಡೋಮೊನಾಸ್ ಪಿ ಇ ಪಿ ಕಾರ್ಬಾಕ್ಸಿಲೇಸ್ ಅನ್ನು ತೆಗೆದುಕೊಳ್ಳಿ ಅದನ್ನು ಕೊರಿನೆಬ್ಯಾಕ್ಟೀರಿಯಂ ಗ್ಲುಟಾಮಿಕಮ್ನಲ್ಲಿ ವ್ಯಕ್ತಪಡಿಸಿ ಮತ್ತು ಅದು ಈ ನೋಡ್ನ ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ ಮತ್ತು ಆ ಮೂಲಕ ಲೈಸಿನ್ ಉತ್ಪಾದನೆಯನ್ನು ಸುಮಾರು ಮೂರು ಪಟ್ಟು ಹೆಚ್ಚಿಸುತ್ತದೆ ಸರಿ ಆದ್ದರಿಂದ ಕೊನೆಯ ಭಾಗದಲ್ಲಿ ನಾವು ನಿಜವಾಗಿಯೂ ಜೀನ್ ಅನ್ನು ಬೇರೆ ಯಾವುದಾದರೂ ಜೀವಿಗಳಿಂದ ತೆಗೆದುಕೊಂಡಿದ್ದೇವೆ ಅದನ್ನು ಆತಿಥೇಯ ಜೀವಿಗಳಲ್ಲಿ ವ್ಯಕ್ತಪಡಿಸಿದ್ದೇವೆ ಇದು ನಾನು ಮಾತನಾಡುತ್ತಿದ್ದ ಪುನರ್ಸಂಯೋಜಕ ಡಿಎನ್ಎ ತಂತ್ರಜ್ಞಾನ ಮತ್ತು ಇದು ಹೆಚ್ಚು ಉತ್ಪಾದಿಸಲು ಕೋಶವನ್ನು ಮಾರ್ಪಡಿಸುವ ಒಂದು ಮಾರ್ಗವಾಗಿದೆ ಆದ್ದರಿಂದ ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸಿದ್ದೇನೆ ಅಲ್ಲಿ ಎರಡು ಪ್ರಮುಖ ಅಂಶಗಳು ಇವೆ ಒಂದು ಕೋಶವನ್ನು ವಿವರವಾಗಿ ನೋಡುತ್ತಿದೆ ಮತ್ತು ನಂತರ ಕೋಶವನ್ನು ಮಾರ್ಪಡಿಸುವುದು ಎರಡೂ ಉತ್ಪನ್ನದ ಇಳುವರಿಯನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಈ ಸಂದರ್ಭದಲ್ಲಿ ಅದು ಎಲ್ ಲೈಸಿನ್ ಆಗಿದೆ Refer Slide Time 5054 ಮತ್ತು ಆರ್ ಡಿಎನ್ಎ ಅನ್ನು ಇನ್ಸುಲಿನ್ ಉತ್ಪಾದನೆಗೆ ಹೆಚ್ಚು ಬಳಸಲಾಗುತ್ತದೆ ಬ್ಯಾಕ್ಟೀರಿಯಂ ಬಳಸಿ ಇನ್ಸುಲಿನ್ ತಯಾರಿಸಲಾಗುತ್ತದೆ ಅವರು ಇನ್ಸುಲಿನ್ ಜೀನ್ ತೆಗೆದುಕೊಂಡಿದ್ದಾರೆ ಅವರು ಇನ್ಸುಲಿನ್ ಜೀನ್ ತೆಗೆದುಕೊಂಡು ಅದನ್ನು ಬ್ಯಾಕ್ಟೀರಿಯಂನಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ಇನ್ಸುಲಿನ್ ಉತ್ಪಾದಿಸಿದ್ದಾರೆ ಅವರು ದೊಡ್ಡ ಪ್ರಮಾಣದ ಇನ್ಸುಲಿನ್ ಅನ್ನು ಉತ್ಪಾದಿಸುವ ವಿಧಾನ ಮತ್ತು ವೆಚ್ಚ ಮತ್ತು ಲಭ್ಯತೆ ಮತ್ತು ಅಸ್ವಸ್ಥತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವ ವಿಧಾನ ಅದು ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಇದು ಬದಲಾಗುತ್ತಿದೆ ಆರ್ ಡಿಎನ್ಎ ಹಾಕುವುದು ಆರ್ ಡಿಎನ್ಎ ತಂತ್ರಜ್ಞಾನವು ಡಿಎನ್ಎ ತೆಗೆದುಕೊಂಡು ಅದನ್ನು ಮತ್ತೊಂದು ಜೀವಿಗೆ ಹಾಕುವಂತಹುದು ಒಂದು ಹೆಜ್ಜೆ ಮುಂದೆ ನೋಡೋದಾದರೆ ಇಡೀ ಕೋಶವನ್ನು ಬದಲಾಯಿಸುತ್ತಿದೆ ಅದಕ್ಕೆ ಉದಾಹರಣೆ ಹೈಬ್ರಿಡೋಮಾ ನೀವು ಕ್ಯಾನ್ಸರ್ ಹೊಂದಿರುವ ಕೋಶವನ್ನು ತೆಗೆದುಕೊಳ್ಳುತ್ತೀರಿ ಅದು ಶಾಶ್ವತವಾಗಿ ಬೆಳೆಯುತ್ತದೆ ಮತ್ತು ನೀವು ಒಂದು ನಿರ್ದಿಷ್ಟ ರೀತಿಯ ಪ್ರತಿಕಾಯವನ್ನು ಉತ್ಪಾದಿಸುವ ಕೋಶವನ್ನು ತೆಗೆದುಕೊಳ್ಳುತ್ತೀರಿ ಅವುಗಳನ್ನು ಒಟ್ಟಿಗೆ ಸೇರಿಸುತ್ತೀರಿ ಆ ರೀತಿಯ ಪ್ರತಿಕಾಯವನ್ನು ಮಾತ್ರ ಉತ್ಪಾದಿಸುವ ಕೋಶವನ್ನು ನೀವು ಪಡೆಯುತ್ತೀರಿ ಮತ್ತು ಶಾಶ್ವತವಾಗಿ ಬದುಕಬಹುದು ಅದು ಕೋಶವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ ಜೈವಿಕರಿಯಾಕ್ಟರ್ ನಲ್ಲಿ ಸಹ ತಯಾರಿಸಲು ಇದನ್ನು ಮಾಡಬಹುದು ಮತ್ತು ನೀವು ಅವುಗಳನ್ನು ಜೈವಿಕರಿಯಾಕ್ಟರ್ ಗಳಲ್ಲಿ ಬಳಸಿದರೆ ಅಗತ್ಯವಾದ ಉತ್ಪನ್ನದ ಉತ್ಪಾದನೆಯನ್ನು ಪಡೆಯಬಹುದು ಅಂದರೆ ಜೈವಿಕರಿಯಾಕ್ಟರ್ ಗಳಿಂದ ಮೊನೊಕ್ಲೋನಲ್ ಪ್ರತಿಕಾಯ ಆದ್ದರಿಂದ ಸಂಕ್ಷಿಪ್ತವಾಗಿ ನೀವು ನೋಡಿದರೆ ಮಾಡ್ಯೂಲ್ ಐದನ್ನು ನೋಡಿ ಮುಂದಿನ ಉಪನ್ಯಾಸದಲ್ಲಿ ನಾವು ಸಂಪೂರ್ಣ ಕೋರ್ಸ್ ಅನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಮಾಡ್ಯೂಲ್ ಐದರಲ್ಲಿ ಜೀವಕೋಶಗಳನ್ನು ಸ್ವತಃ ಪರಿಗಣಿಸುವ ಮೂಲಕ ನಾವು ಪ್ರಾರಂಭಿಸಿದ್ದೇವೆ ಉತ್ಪನ್ನವನ್ನು ಉತ್ಪಾದಿಸುವ ನಿಜವಾದ ಕಾರ್ಖಾನೆಗಳು ಕೋಶವನ್ನು ಕಪ್ಪು ಪೆಟ್ಟಿಗೆಯೆಂದು ಪರಿಗಣಿಸುವ ಮೂಲಕ ಏನಾಗುತ್ತಿದೆ ಎಂಬುದರ ಕುರಿತು ನಾವು ಸ್ವಲ್ಪ ಇನ್ಪುಟ್ ಪಡೆಯಬಹುದು ಎಂದು ನಾವು ಹೇಳಿದ್ದೇವೆ ಮತ್ತು ಅದನ್ನು ಮಾಡುವ ಒಂದು ವಿಧಾನವೆಂದರೆ ಸ್ಟಾಯ್ಕಿಯೋಮೆಟ್ರಿ ಜೈವಿಕ ಕ್ರಿಯೆಗಳು ಸ್ಟಾಯ್ಕಿಯೋಮೆಟ್ರಿ ಮತ್ತು ರಿಡಕ್ಟನ್ಸ್ ಪರಿಕಲ್ಪನೆಯ ಮಟ್ಟವು ಅಲ್ಲಿ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ನಂತರ ನಾವು ಕಿಟಕಿಯನ್ನು ತೆರೆದು ನೋಡುತ್ತೇವೆ ಎಂದು ಹೇಳಿದರು ಕೆಲವು ಕಿಟಕಿಗಳು ಜೀವಕೋಶದ ಸ್ಥಿತಿ ಸೂಚಕಗಳು ಚಯಾಪಚಯ ಸ್ಥಿತಿ ಸೂಚಕಗಳು ಶಕ್ತಿಯ ಸ್ಥಿತಿ ಸೂಚಕಗಳು ಉದಾಹರಣೆಗೆ ರೆಡಾಕ್ಸ್ ಅನುಪಾತ ಶಕ್ತಿ ಅನುಪಾತ ಮತ್ತು ಅಂತರ್ಜೀವಕೋಶದ ಪಿಹೆಚ್ ಈ ಮೂರು ಉದಾಹರಣೆಗಳಾಗಿವೆ ಇತರವು ಇರಬಹುದು ತದನಂತರ ನಾವು ಹೋಗಿ ಕೋಶದ ಒಳಗೆ ನೋಡುತ್ತೇವೆ ಚಯಾಪಚಯ ಹರಿವಿನ ವಿಶ್ಲೇಷಣೆಯಿಂದ ನಾವು ಇಲ್ಲಿ ವಿವರಿಸಿದ ವಿಧಾನಗಳ ಮೂಲಕ ಮಾಡಿದ್ದೇವೆ ಇಲ್ಲಿ ಕೆಲವು ವಿವರಗಳು ಎಲ್ಲಾ ವಿವರಗಳಿಲ್ಲ ತದನಂತರ ಮೆಟಾಬಾಲಿಕ್ ಫ್ಲಕ್ಸ್ ವಿಶ್ಲೇಷಣೆಯಿಂದ ಒದಗಿಸಲಾದ ಇನ್ಪುಟ್ ಅನ್ನು ಆಧರಿಸಿ ನಾವು ಆರ್ ಡಿಎನ್ಎ ತಂತ್ರಜ್ಞಾನದ ಮೂಲಕ ಆನುವಂಶಿಕ ಯಂತ್ರೋಪಕರಣಗಳ ಮೂಲಕ ನಿರ್ದೇಶನ ಬದಲಾವಣೆಯನ್ನು ಮಾಡಬಹುದು ಮತ್ತು ಉತ್ಪಾದಕತೆಯನ್ನು ಸುಧಾರಿಸಬಹುದು ಉದಾಹರಣೆಗೆ ಎಲ್ ಲೈಸಿನ್ ಅನ್ನು ಮೂರು ಪಟ್ಟು ಹೆಚ್ಚು ಉತ್ಪಾದಕತೆಯನ್ನು ಮಾಡಬಹುದು ತದನಂತರ ಮೊನೊಕ್ಲೋನಲ್ ಪ್ರತಿಕಾಯಗಳನ್ನು ಉತ್ಪಾದಿಸಲು ಅಥವಾ ಆಸಕ್ತಿಯ ಯಾವುದೇ ಉತ್ಪನ್ನವನ್ನು ಉತ್ಪಾದಿಸಲು ನೀವು ಎರಡು ರೀತಿಯ ಕೋಶಗಳನ್ನು ಒಟ್ಟಿಗೆ ತರುವ ಮೂಲಕ ಕೋಶವನ್ನು ಬದಲಾಯಿಸಬಹುದು ಎಂದು ನಾವು ಹೇಳಿದ್ದೇವೆ ಇದರೊಂದಿಗೆ ನಾವು ಐದು ಮಾಡ್ಯೂಲ್ ಗಳನ್ನು ಮುಗಿಸಿದ್ದೀವಿ ಮುಂದಿನ ಉಪನ್ಯಾಸದಲ್ಲಿ ನಾವು ಕೋರ್ಸ್ನಲ್ಲಿ ಏನು ಮಾಡಿದ್ದೇವೆಂದು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೀನಿ